ಈಗ ನಾವು ಕಳೆದ ವಾರದಲ್ಲಿ ಚರ್ಚಿಸಿದ ಉದಾಹರಣೆಯನ್ನು ನೋಡೋಣ ಇದು ಪಲ್ಸ್ ಸಂವೇದಕಕ್ಕೆ ಸಂಬಂಧಿಸಿದೆ ಆ ಉದಾಹರಣೆಯನ್ನು ನೆನಪಿಸಿಕೊಳ್ಳೋಣ ನಾವು ಎನ್ಎಫ್ಸಿ ಇದ್ದ ಹಾರ್ಡ್ವೇರ್ ವ್ಯವಸ್ಥೆಯನ್ನು ಮತ್ತು ಬ್ಯಾಟರೀ ರಹಿತ ವ್ಯವಸ್ಥೆಯನ್ನು ತೋರಿಸಿದ್ದನ್ನು ನೆನಪಿಸಿಕೊಳ್ಳೋಣ ನಿಮ್ಮಲ್ಲಿ ಪಲ್ಸ್ ವ್ಯವಸ್ಥೆಗೆ ಅಳವಡಿಸಿದ ಎನ್ಎಫ್ಸಿ ವ್ಯವಸ್ಥೆ ಇದ್ದವು ಮತ್ತು ಅಲ್ಲಿ ಇದ್ದ ಮೊಬೈಲ್ ಫೋನ್ ಕೆಪಾಸಿಟರ್ನ ಹತ್ತಿರ ಬಂದಾಗ ಅದು ಸ್ವಲ್ಪ ಸಮಯದ ತನಕ ಚಾರ್ಜ್ ಅನ್ನು ಹಿಡಿದಿಟ್ಟುಕೊಳ್ಳುವಂತೆ ಅದಕ್ಕೆ ವಿದ್ಯುತ್ ಅನ್ನು ಪೂರೈಸುತ್ತಿತ್ತು ಮತ್ತು ಆ ಸಮಯದಲ್ಲಿ ನೀವು ಅದನ್ನು ರೆಕಾರ್ಡ್ ಮಾಡಬಹುದು ನೀವು ಮನುಷ್ಯನ ಪಲ್ಸ್ ಅನ್ನು ಅರ್ಥ ಮಾಡಿಕೊಂಡು ಮಾಹಿತಿಯನ್ನು ಒಟ್ಟುಮಾಡಿ ಅದನ್ನು ಕಾರ್ಯಗತಗೊಳಿಸಿ ಮಾಹಿತಿಯನ್ನು ಪ್ರದರ್ಶಿಸಬಹುದು ಇವೆಲ್ಲವನ್ನು ಮೊಬೈಲ್ ಫೋನ್ನಲ್ಲಿ ಮಾಡಲು ಸಾಧ್ಯವಿದೆ ಮುಂದಿನ ಹೆಜ್ಜೆಯೇನು ಒಂದು ವೇಳೆ ನೀವು ಸುತ್ತನ್ನು ಸಂಪೂರ್ಣ ಮಾಡಲು ವಿಶ್ಲೇಷಣೆಯನ್ನು ನೋಡುತ್ತಿದ್ದರೆ ಹಾಗೂ ದೊಡ್ಡ ರೀತಿಯಲ್ಲಿ ಮಾಹಿತಿಯ ಸಂಗ್ರಹವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ನಿಮಗೆ ಕ್ಲೌಡ್ ಆಧಾರಿತ ವ್ಯವಸ್ಥೆ ಬೇಕಾಗುತ್ತದೆ ನಿಮಗೆ ಕ್ಲೌಡ್ ಆಧಾರಿತ ವ್ಯವಸ್ಥೆಯನ್ನು ತೋರಿಸಲು ಪ್ರಯತ್ನಿಸುತ್ತೇನೆ ಪಲ್ಸ್ ಸಂವೇದಕದಿಂದ ಹೇಗೆ ಆ ರೀತಿಯ ಮಾಹಿತಿಯನ್ನು ಪ್ರಾರಂಭಿಸಬಹುದು ನಾವು ಅಂತಿಮ ಐಓಟಿ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಾ ಪ್ರಾರಂಭಿಸಬಹುದು ನಾವು ಸಂವೇದನೆಯ ಬಗ್ಗೆ ಮಾತನಾಡುತ್ತೇವೆ ನೀವು ಮಾಹಿತಿಯನ್ನು ಒಟ್ಟು ಮಾಡಿ ಕಾರ್ಯಗತಗೊಳಿಸುವುದರ ಬಗ್ಗೆ ಮತ್ತು ಸ್ಥಳೀಯ ಪ್ರದರ್ಶನವಾದ ಮೊಬೈಲ್ ಫೋನ್ ಬಗ್ಗೆ ಮಾತನಾಡುವಿರಿ ನಂತರ ಕ್ಲೌಡ್ಗೆ ಅಪ್ಲೋಡ್ ಮಾಡುವುದರ ಬಗ್ಗೆ ಮಾತನಾಡುವಿರಿ ಕ್ಲೌಡ್ಗೆ ಅಪ್ಲೋಡ್ ಮಾಡುವುದಕ್ಕೆ ಫಾಯರ್ ಬೇಸ್ ರೀತಿಯ ಸೆಟ್ಅಪ್ ಅನ್ನು ಮಾಡಬೇಕು ನಾವು ಸದ್ಯದಲ್ಲೇ ಫಾಯರ್ ಬೇಸ್ ಬಗ್ಗೆ ವಿವರವಾಗಿ ನೋಡಲಿದ್ದೇವೆ ಮೂಲಭೂತವಾಗಿ ಇದು ಮೊಬೈಲ್ಆಗಿದೆ ಹಾಗೂ ವೆಬ್ ಉಪಯೋಗ ಅಭಿವೃದ್ದಿಪಡಿಸುವ ವೇದಿಕೆಯಾಗಿದೆ ಮತ್ತು ಅದನ್ನು ಫಾಯರ್ ಬೇಸ್ ಅಭಿವೃದ್ದಿಪಡಿಸಿದೆ ಮತ್ತು ಈಗ ಅದನ್ನು 2014ರಲ್ಲಿ ಗೂಗಲ್ ಸ್ವಾಧೀನಪಡಿಸಿಕೊಂಡಿದೆ ಹಾಗಾಗಿ ಒಂದು ಒಳ್ಳೆಯ ಚಿತ್ರವನ್ನು ಹಾಕೋಣ ಈ ಚಿತ್ರವನ್ನು ನಾನು ತೆಗೆಯುತ್ತೇನೆ ಹಾಗೂ ನಾನು ಕೆಲವು ಉತ್ತಮವಾದ ಬ್ಲಾಕ್ ಹಂತದ ಅರ್ಥವನ್ನು ಹಾಕುತ್ತೇನೆ ಇದು ಪಲ್ಸ್ ಸಂವೇದಕವಾಗಿದೆ ಮತ್ತು ಅದು ಬಿಎಲ್ಈ ಕೊಂಡಿಯ ಮೂಲಕ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಅದು ಮಾಹಿತಿಯನ್ನು ಬಿಎಲ್ಈ ಮುಖಾಂತರ ಮೊಬೈಲ್ ಫೋನ್ಗೆ ಕಳುಹಿಸುತ್ತದೆ ಹಾಗಾಗಿ ಇದು ಹಾರ್ಡ್ವೇರ್ ನ ಭಾಗವಾಗಿದೆ ನಾನು ಇದನ್ನು ಈ ರೀತಿ ತೋರಿಸುತ್ತೇನೆ ನಿಜವಾಗಿ ನಾನು ಈ ರೀತಿ ಸರಿಯಾಗಿ ತೋರಿಸಬೇಕು ಸಂವೇದಕ ಕೆಲವು ಮೈಕ್ರೋಕಂಟ್ರೋಲ್ಲರ್ ಮತ್ತು ಕೆಲವು ವ್ಯವಸ್ಥೆಗಳು ಸೇರಿ ಒಟ್ಟಿಗೆ ಪಲ್ಸ್ ಸಂವೇದಕವಾಗುತ್ತದೆ ಹಾಗಾಗಿ ನಾನು ಕೇವಲ ಈ ಬಾಣವನ್ನು ಇಲ್ಲಿ ಗುರುತಿಸುವಂತೆ ಹಾಕುತ್ತೇನೆ ಇದು ಬಿಎಲ್ಈ ಕೊಂಡಿಯಾಗಿದೆ ಇದು ಮೊಬೈಲ್ ಫೋನ್ಗೆ ಹೋಗುತ್ತದೆ ಮತ್ತು ಇದು ಬಿಎಲ್ಈಯನ್ನು ಬೆಂಬಲಿಸುತ್ತದೆ ಹಾಗಾಗಿ ಒಮ್ಮೆ ಅದು ಇಲ್ಲಿ ಬಂದ ಮೇಲೆ ನೀವು ಸ್ಥಳೀಯ ಪ್ರದರ್ಶನ ಭಾಗವನ್ನು ನೋಡಲು ಸುಂದರವಾದ ಆಪ್ ಅನ್ನು ಅಭಿವೃದ್ದಿ ಪಡಿಸುತ್ತೀರಿ ಮೊದಲಿನ ವಿಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ತೋರಿಸಿದ್ದೇನೆ ನೀವು ಹಿಂದೆ ಹೋಗಿ ಆ ವಿಡಿಯೋವನ್ನು ನೋಡಬಹುದು ಹಾಗಾಗಿ ನೀವು ಪಲ್ಸ್ ಅನ್ನು ನೋಡುತ್ತೀರಿ ನಾವು ಉಲ್ಲೇಖಿಸಿದಂತೆ ನಿಮಗೆ ಇಲ್ಲಿ ನೋಡಲು ಸಾಕಾಗುವುದಿಲ್ಲ ಆದರೆ ನೀವು ನಿಜವಾಗಿ ಕ್ಲೌಡ್ಗೆ ಹೋಗಬೇಕು ಹಾಗಾಗಿ ನೀವು ಈ ಆಪ್ ಅನ್ನು ವೈಫೈ ಕೊಂಡಿ ಇಲ್ಲವೇ ನೇರವಾಗಿ 3ಜಿ 4ಜಿ ಕೊಂಡಿಯನ್ನು ಬಳಸಿ ಅಗತ್ಯವಿರುವ ಎಲ್ಲಾ ಏಪಿಐ ನೆಟ್ವರ್ಕ್ಅನ್ನು ಉತ್ತಮವಾಗಿ ವಿಸ್ತರಣೆ ಮಾಡಬಹುದು ಒಮ್ಮೆ ಈ ರೀತಿ ಮಾಡಿದ ಮೇಲೆ ಅದು ವೈಫೈ ರೌಟರ್ ಮೂಲಕ ಹೋಗಿ ಅಲ್ಲಿಂದ ಕ್ಲೌಡ್ಗೆ ಹೋಗುತ್ತದೆ ಆದ್ದರಿಂದ ಅಂತಿಮವಾಗಿ ಎಲ್ಲೋ ಒಂದು ಕಡೆ ಕ್ಲೌಡ್ನಲ್ಲಿ ನಿಮ್ಮ ಮಾಹಿತಿಯಿರುತ್ತದೆ ಮತ್ತು ಈ ಕ್ಲೌಡ್ ಮೂಲಭೂತವಾಗಿ ಕ್ಲೌಡ್ ಸರ್ವರ್ ಅನ್ನು ನೀಡುತ್ತದೆ ಮತ್ತು ಅದು ನಿಮ್ಮ ಮಾಹಿತಿಯನ್ನು ಭದ್ರವಾಗಿ ಸಂಗ್ರಹಿಸುವ ವೈಶಿಷ್ಟ್ಯವನ್ನು ನೀಡುತ್ತದೆ ಮತ್ತು ಒಮ್ಮೆ ನಿಮ್ಮ ಮಾಹಿತಿಯು ಲಭ್ಯವಿದ್ದ ಮೇಲೆ ನೀವು ಅದರ ಮೇಲೆ ಮಾಹಿತಿಯ ವಿಶ್ಲೇಷಣೆಯನ್ನು ಮಾಡಬಹುದು ನಂತರ ಅಂತಿಮವಾಗಿ ನೀವು ಮುಖ್ಯವಾದ ಕಾರ್ಯಕ್ಷಮತೆಯ ಸೂಚಕ ಹಾಗೂ ಮುಂತಾದವುಗಳ ಪ್ರಕಾರವಾಗಿ ವೀಕ್ಷಣೆಯನ್ನು ಮಾಡಬಹುದು ಅಂತಿಮವಾಗಿ ಈ ಆರ್ಕಿಟೆಕ್ಚರ್ ಅಳತೆಯನ್ನು ಮಾಡಬೇಕು ಈಗ ನಾವು ಆಸ್ಪತ್ರೆಯ ಕಥೆಯನ್ನು ನೋಡೋಣ ಆಸ್ಪತ್ರೆಯಲ್ಲಿ ಹಲವು ಬೆಡ್ಗಳಿರುತ್ತವೆ ಹಲವು ರೋಗಿಗಳಿರುತ್ತಾರೆ ಹಾಗೂ ಅರೆ ವೈದ್ಯೆಯಾದ ದಾದಿಯು ಪಲ್ಸ್ ಮಾಹಿತಿ ತಾಪಮಾನದ ಮಾಹಿತಿ ಮತ್ತು ರಕ್ತದ ಒತ್ತಡದ ಮಾಹಿತಿಯನ್ನು ಸಂಗ್ರಹಿಸುತ್ತಾ ಹಾಸಿಗೆಯಿಂದ ಹಾಸಿಗೆಗೆ ಸುತ್ತು ಹಾಕುತ್ತಿರುತ್ತಾರೆ ಈ ಸಂದರ್ಭದಲ್ಲಿ ನಾವು ಹಾಸಿಗೆಯಲ್ಲಿರುವ ಪ್ರತಿಯೊಂದು ರೋಗಿಯ ಕೇವಲ ಪಲ್ಸ್ ಮಾಹಿತಿಯ ಬಗ್ಗೆ ಮಾತನಾಡುತ್ತೇವೆ ಮತ್ತು ಎಲ್ಲಾ ಅರೆ ವೈದ್ಯೆಯಾದ ದಾದಿಯ ಕೈಯಲ್ಲಿ ಮೊಬೈಲ್ ಫೋನ್ ಇರುತ್ತದೆ ಪಲ್ಸ್ ಸಂವೇದಕ ಈಗಾಗಲೇ ಬೆರಳಲ್ಲಿ ಇರುತ್ತದೆ ಮತ್ತು ದಾದಿಯು ಫೋನ್ನೊಂದಿಗೆ ಅಲ್ಲಿಗೆ ಹೋಗಿ ಫೋನ್ ಅನ್ನು ಅಲ್ಲಿ ಹಾಕುತ್ತಾರೆ ಆಗ ಅಲ್ಲಿ ಕೆಪಾಸಿಟರ್ ಚಾರ್ಜ್ ಆಗಿ ಮೂಲಭೂತವಾಗಿ ಮೊಡ್ಯೂಲ್ಅನ್ನು ವಿದ್ಯುತ್ ಚಾಲಿತಗೊಳಿಸುತ್ತದೆ ಮತ್ತು ನಂತರ ಮೊಡ್ಯೂಲ್ ಪಲ್ಸ್ಅನ್ನು ಅಳೆಯುತ್ತದೆ ಹಾಗೂ ಬಿಎಲ್ಈ ಕೊಂಡಿಯ ಮೂಲಕ ಅದನ್ನು ಮೊಬೈಲ್ ಫೋನ್ನಲ್ಲಿ ಪ್ರದರ್ಶಿಸುತ್ತದೆ ನೀವು ಬೇಕಿದ್ದರೆ ಎನ್ಎಫ್ಸಿ ಕೊಂಡಿಯನ್ನು ಸಹ ಬಳಸಬಹುದು ಆದರೆ ನೀವು ಆಗ ಮಾಹಿತಿ ಸರಿಯಾಗಿ ಸಂಗ್ರಹವಾಗಲು ಮೊಬೈಲ್ ಅನ್ನು ಎನ್ಎಫ್ಸಿ ಕೊಂಡಿಯ ಹತ್ತಿರ ಇಡಬೇಕಾಗುತ್ತದೆ ಹಾಗಾಗಿ ಅದನ್ನು ತಡೆಯಲು ನೀವು ಬಿಎಲ್ಈ ಕೊಂಡಿಯ ಮೂಲಕ ಪ್ರಸಾರ ಮಾಡಬಹುದು ಇಲ್ಲಿ ಒಂದು ವಿಚಾರವೆಂದರೆ ನಾವು ಮೊದಲಿನ ಘಟಕದಲ್ಲಿ ಚರ್ಚೆ ಮಾಡಿದಂತೆ ನೀವು ಇಲ್ಲಿ ಬಿಎಲ್ಈ ಭದ್ರತೆಯ ಬಗ್ಗೆ ಸರಿಯಾಗಿ ಗಮನಹರಿಸಬೇಕು ಹಾಗಾಗಿ ನೀವು ಬಿಎಲ್ಈ ಬಗ್ಗೆ ಮಾತನಾಡುವಾಗ ನೀವು ಬಿಎಲ್ಈ ಭದ್ರತೆಯ ಮೊಡ್ಯುಲ್ ಬಗ್ಗೆ ಆಲೋಚನೆ ಮಾಡಬೇಕು ಪ್ರಕ್ರಿಯೆಯು ನಿರಂತರವಾಗಿ ಆಗುತ್ತಿರುತ್ತದೆ ಅದಕ್ಕಾಗಿ ಪ್ರತಿಯೊಂದು ರೋಗಿಯಿಂದ ಬರುವ ಮಾಹಿತಿಯ ಭದ್ರತೆಯು ಬಹಳ ಮುಖ್ಯವಾಗಿದೆ ಮಾಹಿತಿಯ ಎಂಕ್ರಿಪ್ಷನ್ ಮಾಡಿದರೆ ಎರಡು ಬದಿಯಲ್ಲಿ ಈಎಸ್ ಕೀ ಸೆಟ್ಟಿಂಗ್ ಇರುತ್ತದೆ ಮತ್ತು ಕೇವಲ ಈಎಸ್ ಕೀ ಹೊಂದಾಣಿಕೆಯಾದರೆ ಮಾತ್ರ ಡಿಕ್ರಿಪ್ಟ್ ಆಗುತ್ತದೆ ಮತ್ತು ನಂತರವೇ ಪಲ್ಸ್ ಫೋನ್ ನಲ್ಲಿ ಪ್ರದರ್ಶನವಾಗುತ್ತದೆ ಇದು ಮುಖ್ಯವಾಗಿ ಆರೋಹಣೆ ಆಗಿರುತ್ತದೆ ಆರೋಹಣೆಯ ಆರ್ಕಿಟೆಕ್ಚರ್ ಬಹಳ ಅವಶ್ಯಕವಾಗಿದೆ ಆದ್ದರಿಂದ ಇದು ಐಓಟಿ ವ್ಯವಸ್ಥೆಯ ಸಮಗ್ರ ನೋಟವಾಗಿದೆ ಈಗ ನಾವು ಈ ಫಾಯರ್ ಬೇಸ್ ಏನು ಎಂದು ಅರ್ಥ ಮಾಡಿಕೊಳ್ಳೋಣ ಈ ಕ್ಲೌಡ್ ಏಪಿಐ ಅಭಿವೃದ್ದಿಯ ವೇದಿಕೆ ಅಂದರೆ ಏನು ಎಂದು ನೋಡೋಣ ಮತ್ತು ಅದರ ಮುಖ್ಯ ವೈಶಿಷ್ಟ್ಯಗಳನ್ನು ನೋಡೋಣ ಹಾಗಾಗಿ ಅದಕ್ಕೆ ನಾವು ಗೂಗುಲ್ ಅನ್ನು ನೋಡಬಹುದು ಆದರೆ ನಾನು ನಿಮಗೆ ಅದರ ವೈಶಿಷ್ಟ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಮೂಲಭೂತವಾಗಿ ಇದು ನೈಜ ಸಮಯದ ಡಾಟಾ ಬೇಸ್ಆಗಿದೆ ಮತ್ತು ಅದಕ್ಕೆ ಬ್ಯಾಕ್ ಎಂಡ್ ಇದೆ ಎಂಬುದನ್ನು ನೆನಪಿನಲ್ಲಿಡಿ ಇಲ್ಲದಿದ್ದರೆ ನೂರಾರು ರೋಗಿಗಳ ಮಾಹಿತಿಯ ಆರೋಹಣವು ಸಾಧ್ಯವಾಗುವುದಿಲ್ಲ ಹಾಗಾಗಿ ಅದು ನೈಜ ಸಮಯದ ಡಾಟಾ ಬೇಸ್ಆಗಿದೆ ಮತ್ತು ಅದಕ್ಕೆ ಬ್ಯಾಕ್ ಎಂಡ್ ಸೇವೆಯು ಲಭ್ಯವಿದೆ ಮೂಲಭೂತವಾಗಿ ಅದು ನಿಮಗೆ ಏಪಿಐಯನ್ನು ನೀಡುತ್ತದೆ ಅದನ್ನು ನೀವು ನಿಮ್ಮ ಮೊಬೈಲ್ ಫೋನ್ನ ಅಪ್ಲಿಕೇಷನ್ ಸೆಟ್ಟಿಂಗ್ನಲ್ಲಿ ಸಂಯೋಜನೆ ಮಾಡಬಹುದು ಅಲ್ಲಿ ಅಂಡ್ರೊಯಿಡ್ ಮತ್ತು ಐಓಎಸ್ ಆಪರೇಟಿಂಗ್ ಸಿಸ್ಟಮ್ಗೆ ಏಪಿಐ ಲಭ್ಯವಿದೆ ಮತ್ತು ಇವೆಲ್ಲವೂ ಮೂಲಭೂತವಾಗಿ ಲೈಬ್ರರೀಯಾಗಿದೆ ಅಂಡ್ರೊಯಿಡ್ ಐಓಎಸ್ ಜಾವ ಸ್ಕಿಪ್ಟ್ ನೋಡ್ ಜೆಎಸ್node js ಇವೇ ಮುಂತಾದ ಲೈಬ್ರರೀಗಳು ಲಭ್ಯವಿದೆ ನೀವು ಅವುಗಳಿಂದ ಸಂಬಂಧಿತ ಉಪಯೋಗಗಳನ್ನು ನಿರ್ಮಾಣ ಮಾಡಬಹುದು ಏಪಿಐ ಕೂಡ ಲಭ್ಯವಿದೆ ಮೂಲಭೂತವಾಗಿ ನೀವು ಒಂದು ಖಾತೆಯಿಂದ ಪ್ರಾರಂಭ ಮಾಡಬಹುದು ನಿಮ್ಮಲ್ಲಿ ಗೂಗುಲ್ ಖಾತೆಯಿದ್ದರೆ ನೀವು ನೇರವಾಗಿ ಗೂಗುಲ್ ಖಾತೆಯನ್ನು ಬಳಸಿ ಕ್ಲೌಡ್ ಸರ್ವರ್ ನಲ್ಲಿ ಒಂದು ಖಾತೆಯನ್ನು ತೆರೆಯಬಹುದು ಮತ್ತು ನೀವು ಚಂದಾದಾರಿಕೆಯನ್ನು ಆಯ್ಕೆಮಾಡಬಹುದು ನಮ್ಮ ಸಂದರ್ಭದಲ್ಲಿ ಕೇವಲ ಡೆಮೋ ಉದ್ದೇಶಕ್ಕೆ ಮಾತ್ರ ಎಂದು ನಾವು ಹೇಳುತ್ತೇವೆ ಇದನ್ನು ಸ್ಪಾರ್ಕ್ ಫ್ರೀ ಎಂದು ಕರೆಯುತ್ತಾರೆ ಆದ್ದರಿಂದ ಇದು ಫ್ರೀ ಆಗಿರಬಹುದು ನೀವು ಹೊಸ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿ ನೇರವಾಗಿ ಜಾಲತಾಣಕ್ಕೆ ಹೋದರೆ ನಿಮಗೆ ಇವೆಲ್ಲದರ ಪರಿಚಯವಾಗುತ್ತದೆ ನಂತರ ನೈಜ ಸಮಯದ ಡಾಟಾ ಬೇಸ್ಅನ್ನು ಆಯ್ಕೆ ಮಾಡಿ ನೀವು ಹೊಸ್ಟಿಂಗ್ ಎಂಬ ಇನ್ನೊಂದು ಸಾಧ್ಯತೆಯನ್ನು ಆಯ್ಕೆ ಮಾಡಬಹುದಿತ್ತು ಖಂಡಿತವಾಗಿ ನೀವು ನೈಜ ಸಮಯದ ಡಾಟಾ ಬೇಸ್ಅನ್ನು ಭದ್ರತೆಯ ಜೊತೆಗೆ ಆಯ್ಕೆ ಮಾಡಬಹುದು ನಮ್ಮ ಸಂದರ್ಭದಲ್ಲಿ ನಾವು ಡೆಮೋ ಉದ್ದೇಶವಾಗಿರುವುದರಿಂದ ಅದನ್ನು ಮುಕ್ತವಾಗಿ ಇಟ್ಟಿದ್ದೇವೆ ನಾವು ಹೆಚ್ಚು ವಿವರವಾಗಿ ಹೋಗುವುದಿಲ್ಲ ಆದರೆ ನೀವು ಬಹಳ ಮುಖ್ಯವಾದ ನೈಜ ಸಮಯದ ಡಾಟಾ ಬೇಸ್ ಮತ್ತು ಭದ್ರತೆಯನ್ನು ಒದಗಿಸಬಹುದು ಮತ್ತು ಅಂತಿಮವಾಗಿ ಇವೆಲ್ಲವನ್ನೂ ಮಾಡಿದ ಮೇಲೆ ನಿಮಗೆ ಔಟ್ಪುಟ್ ಒಂದು ಕೊಂಡಿಯಾಗಿ ಸಿಗುತ್ತದೆ ಈಗ ನೀವು ಈ ಒಂದು ಕೊಂಡಿಯನ್ನು ಆಪ್ಗೆ ಒದಗಿಸಬೇಕು ಒಂದು ವೇಳೆ ನೀವು ಅಂಡ್ರೊಯಿಡ್ ಆಪ್ ಅನ್ನು ಅಭಿವೃದ್ದಿ ಪಡಿಸುತ್ತಿದ್ದರೆ ಆ ಹಂತದಲ್ಲಿ ರಚಿಸಿದ ಈ ನಿರ್ದಿಷ್ಟ ಕೊಂಡಿಯನ್ನು ಬಳಕೆ ಮಾಡಬಹುದು ನೀವು ನಿಜವಾಗಿ ಅಂಡ್ರೊಯಿಡ್ ಆಪ್ನ ಸಂಪೂರ್ಣ ಸಮಗ್ರತೆಯನ್ನು ಪ್ರಶಂಶಿಸಲು ಕೆಲವು ವಸ್ತುಗಳನ್ನು ಪರದೆಗೆ ಅನುಗುಣವಾಗಿ ನಾವು ನಿಮಗೆ ಭೌತಿಕವಾಗಿ ತೋರಿಸುತ್ತೇವೆ ಮತ್ತು ಅದನ್ನು ನಾವು ಶೀಘ್ರದಲ್ಲೇ ಪ್ರಾರಂಭಿಸುತ್ತೇವೆ ಆದರೆ ಅದಕ್ಕಿಂತ ಮೊದಲು ನಾನು ನಿಮಗೆ ಸಮಗ್ರ ನೋಟವನ್ನು ತೋರಿಸುತ್ತೇನೆ ನಂತರ ಇದನ್ನು ಸಮಗ್ರವಾಗಿ ಅಂಡ್ರೊಯಿಡ್ ಆಪ್ಗೆ ಒದಗಿಸಬಹುದು ನಂತರ ನೀವು ಅವಲಂಬನೆ ಮುಂತಾದ ಕೆಲವು ವೈಶಿಷ್ಟ್ಯಗಳನ್ನು ಸೇರಿಸಬಹುದು ನಂತರ ನಿಮ್ಮಲ್ಲಿ ನಿರ್ದಿಷ್ಟವಾಗಿ ಫಾಯರ್ ಬೇಸ್ ಏಪಿಐಯ ಬಗ್ಗೆ ಪ್ಯಾಕೇಜ್ ಮಾಹಿತಿಯಿರುತ್ತದೆ ನಂತರ ಮೂಲಭೂತವಾಗಿ ನಿಮ್ಮಲ್ಲಿ ಸಿದ್ಧವಾಗಿರುವ ಯೂಐ ಬಳಕೆದಾರರ ಇಂಟರ್ಫೇಸ್ ಎಲ್ಲವನ್ನೂ ಕ್ಲೌಡ್ ಸರ್ವರ್ಗೆ ಅಪ್ಲೋಡ್ ಮಾಡಲು ಅನುಮತಿಸುತ್ತದೆ ಹಾಗಾಗಿ ಇದು ವ್ಯವಸ್ಥೆಯ ಸಮಗ್ರ ನೋಟವಾಗಿದೆ ನಾನು ಡೆಮೋ ತೋರಿಸುವಾಗ ಹಾರ್ಡ್ವೇರ್ನ ಒಳಗೆ ಹೋಗುವುದಿಲ್ಲ ಯಾಕೆಂದರೆ ಹಾರ್ಡ್ವೇರ್ನ ಸಂವೇದಕದ ಶಕ್ತಿಯ ಅವಶ್ಯಕತೆ ಕೆಪಾಸಿಟರ್ನ ಗಾತ್ರ ಎನ್ಎಫ್ಸಿ ಸಂಬಂಧಿತ ಸಮಸ್ಯೆಗಳು ಇವೆಲ್ಲವನ್ನು ಮೊದಲೇ ಚರ್ಚೆ ಮಾಡಿದ್ದೇವೆ ಹಾಗಾಗಿ ಅದಕ್ಕೆ ವಿವರವಾಗಿ ಹೋಗುವುದಿಲ್ಲ ಪ್ರದರ್ಶನದ ಮೊದಲ ಭಾಗವಾಗಿ ನಾವು ಕ್ಲೌಡ್ ಆಧಾರಿತ ಏಪಿಐ ಅಭಿವೃದ್ದಿಯ ವೇದಿಕೆ ಎಂದು ಕರೆಯುವ ಫಾಯರ್ ಬೇಸ್ನ ಮೂಲ ಸಮಗ್ರತೆಯ ಬಗ್ಗೆ ಸ್ವಲ್ಪ ನೋಡೋಣ ಪ್ರೋಗ್ರಾಮರ್ನ ಏಪಿಐಯನ್ನು ಏಪಿಐ ಎಂದು ಕರೆಯುತ್ತೇವೆ ಯಾಕೆಂದರೆ ಅದರಲ್ಲಿ ಪ್ರೋಗ್ರಾಮರ್ ನಿಜವಾದ ಲೈಬ್ರರೀ ಸೆಟ್ ಅನ್ನು ಬಳಕೆ ಮಾಡುತ್ತಾರೆ ಆದರೆ ಫಾಯರ್ ಬೇಸ್ ನಿಜವಾಗಿ ಅಭಿವೃದ್ದಿಯ ವೇದಿಕೆಯಾಗಿದೆ ಇವೆರಡೂ ಒಂದೇ ಅರ್ಥವನ್ನು ಕೊಡುತ್ತದೆ ಪ್ರೋಗ್ರಾಮರ್ಗೆ ಅಭಿವೃದ್ದಿಯ ವೇದಿಕೆಯಿರುತ್ತದೆ ಆದರೆ ನೀವು ಏಪಿಐ ಮೂಲಕ ಹೇಗೆ ಅದನ್ನು ಬಳಸುತ್ತೀರಿ ಎನ್ನುವುದು ವ್ಯತ್ಯಾಸವನ್ನುಂಟು ಮಾಡುತ್ತದೆ ಹಾಗಾಗಿ ನಾವು ಈ ವಾಕ್ಯವನ್ನು ಆ ಮಾದರಿಯಲ್ಲಿ ಪರಸ್ಪರ ಬದಲಾವಣೆ ಮಾಡಬಹುದು ಹಾಗಾಗಿ ಇದು ಮೊದಲ ಭಾಗವಾಗಿದೆ ಎರಡನೆಯ ಭಾಗದಲ್ಲಿ ನಾವು ಪಲ್ಸ್ ದರದ ಬಗ್ಗೆ ಮಾತನಾಡುತ್ತೇವೆ ಮತ್ತು ಅದನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಹೇಗೆ ನೀವು ಈ ಐಆರ್ ಪ್ರತಿಫಲನದ ರೀತಿಯ ಸಂವೇದಕವನ್ನು ಇಂಟರ್ ಬೀಟ್ ಇಂಟರ್ವಲ್ಅನ್ನು ಅಂದಾಜು ಮಾಡಲು ಬಳಸುತ್ತೀರಿ ಎಂಬುವುದು ಇಲ್ಲಿ ನಿರ್ಣಾಯಕವಾಗಿದೆ ಇಂಟರ್ ಬೀಟ್ ಇಂಟರ್ವಲ್ಅನ್ನು ಐಬಿಐ ಎಂದು ಕೂಡ ಕರೆಯುತ್ತಾರೆ ಮೂಲಭೂತವಾಗಿ ಅಲ್ಲಿ ಒಂದು ಬೀಟ್ ಇದೆ ಇನ್ನೊಂದು ಬೀಟ್ ಇದೆ ಇನ್ನೊಂದು ಬೀಟ್ ಇದೆ ಮತ್ತು ಇನ್ನೊಂದು ಬೀಟ್ ಇದೆ ಇವೆಲ್ಲವನ್ನು ನಾನು ಏಕರೂಪದಲ್ಲಿ ತೋರಿಸಲಿಲ್ಲ ಆದರೆ ಅದು ಏಕ ರೂಪದಲ್ಲಿ ಇರಬೇಕು ಮತ್ತು ಇದು ನಡುವಣ ಅವಧಿಯ ಅಂತರವಾಗಿದೆ ನಡುವಣ ಅವಧಿಯ ಅಂತರದ ಬೀಟ್ ಅನ್ನು ಮೂಲಭೂತವಾಗಿ ನೀವು ಇಲ್ಲಿಂದ ಪ್ರಾರಂಭಿಸಿ ಇಲ್ಲಿಗೆ ಅಂತ್ಯಗೊಳಿಸುತ್ತೀರಿ ಇದು ಟಿ2 ಆಗಿದೆ ಇದು ಟಿ1 ಆಗಿದೆ ಇದು ಟಿ2 ಕಳೆ ಟಿ1 ಆಗಿದೆ ಇದು ಟಿ3 ಆಗಿದೆ ಮತ್ತು ಇದು ಟಿ3 ಕಳೆ ಟಿ2 ಆಗಿದೆ ಮತ್ತು ಇದು ಟಿ4 ಸಂಗ್ರಹವಾಗಿದೆ ಇದನ್ನು ನಾನು ಟಿ21 ಎಂದು ಕರೆಯುತ್ತೇನೆ ಇದನ್ನು ಟಿ32 ಎಂದು ಕರೆಯೋಣ ಇದು ಟಿ4 ಕಳೆ ಟಿ3 ಅಂದರೆ ಟಿ43 ಆಗಿದೆ ನೀವು 10 ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳಬಹುದು ಮೂಲಭೂತವಾಗಿ ನೀವು ಅದನ್ನು 10 ಸೆಕೆಂಡ್ಗೆ ಮಾಡಬಹುದು ಮತ್ತು ನೀವು 10 ಪಲ್ಸ್ಗೆ ಅದರ ಇಂಟರ್ ಬೀಟ್ ಇಂಟರ್ವಲ್ಅನ್ನುಕಂಡುಹಿಡಿಯಬೇಕು ಮೂಲಭೂತವಾಗಿ ನೀವು 10 ಸೆಕೆಂಡ್ ಕಾಯಬೇಕಾಗಿಲ್ಲ ನೀವು 10 ಪಲ್ಸ್ಗೆ ಮಾಡಿದರೆ ಸಾಕಾಗುತ್ತದೆ ಮತ್ತು ನಂತರ ನೀವು ಅಲ್ಲಿಂದ ಇಂಟರ್ ಬೀಟ್ ಇಂಟರ್ವಲ್ಅನ್ನು ಕಂಡುಹಿಡಿಯಲು ಅದನ್ನು 1 ನಿಮಿಷಕ್ಕೆ ಗುಣಾಕಾರ ಮಾಡಿದರೆ ಆಗುತ್ತದೆ ಒಂದು ನಿಮಿಷಕ್ಕೆ ಎಷ್ಟು ಪಲ್ಸ್ಗಳು ಸಿಗುತ್ತವೆ ನಂತರ ಅದನ್ನು ಪ್ರದರ್ಶಿಸಲು ಬಳಸುತ್ತೀರಿ ಆದ್ದರಿಂದ ಉದಾಹರಣೆಗೆ ಒಂದು ವೇಳೆ ಸಾಮಾನ್ಯವಾಗಿ 80 ಪಲ್ಸ್ ಇದ್ದರೆ ಮೂಲಭೂತವಾಗಿ ಪ್ರತಿ ನಿಮಿಷಕ್ಕೆ 80 ಪಲ್ಸ್ ಎಂದಾಗುತ್ತದೆ ನಂತರ ನೀವು 10 ಬೀಟ್ಗೆ ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿಯಬೇಕು ಅದಕ್ಕೆ ನೀವು 60 ಸೆಕೆಂಡ್ನಿಂದ ಗುಣಾಕಾರ ಮಾಡಿ ಸಮಯವನ್ನು ಕಂಡುಹಿಡಿಯಬಹುದು ನಂತರ ಆ ಸಂಖ್ಯೆಯನ್ನು ಇಲ್ಲಿ ತೋರಿಸಿದರಾಯಿತು ಅದು ಮೂಲಭೂತವಾದ ಕಲ್ಪನೆಯಾಗಿದೆ ಅಲ್ಲಿ ಗದ್ದಲವಿರುವುದರಿಂದ ಈ ಅಳತೆಯು ಎಂದಿಗೂ ಸುಲಭವಾಗುವುದಿಲ್ಲ ನಾನು ನಿಮಗೆ ಒಂದು ಕಲ್ಪನೆಯನ್ನು ಕೊಡುತ್ತೇನೆ ಹೃದಯದ ಪಲ್ಸ್ ಅನ್ನು ನೋಡಿ ಅದು ಕಥೆಯ ಒಂದು ಭಾಗವಾಗಿದೆ ಮತ್ತು ನೀವು ಪಲ್ಸ್ಅನ್ನು ನೋಡಿ ಇಂಟರ್ ಬೀಟ್ ಇಂಟರ್ವಲ್ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ ಪ್ರತಿ ಬಾರಿ ನಿಮಗೆ ಪಲ್ಸ್ ಸಿಗುವಾಗ ನೀವು ಮೊದಲನೆಯ ಪಲ್ಸ್ ಎರಡನೆಯ ಪಲ್ಸ್ ಎಂದು ಹೀಗೆ ಅದನ್ನು ಬರೆದುಕೊಳ್ಳುತ್ತೀರಿ ಈ ಚಿತ್ರದಲ್ಲಿರುವ ಪ್ರತಿಯೊಂದು ಪಲ್ಸ್ ಆಗಿದೆ ಇದು ಒಂದು ಪಲ್ಸ್ ಆಗಿದೆ ಇದು ಇನ್ನೊಂದು ಪಲ್ಸ್ ಆಗಿದೆ ಈಗ ನೀವು ಸರಿಯಾದ ಪಲ್ಸ್ ಅನ್ನು ನೋಡುತ್ತಿದ್ದೀರಿ ಎಂದು ನಿಮಗೆ ಹೇಗೆ ತಿಳಿಯುತ್ತದೆ ನಿಜವಾಗಿ ಇದು ಹೃದಯದ ಬಡಿತ ಎಂದು ಹೇಗೆ ಹೇಳುತ್ತೀರಿ ಕಾರಣವೆಂದರೆ ನೀವು ರಕ್ತದ ನಾಳವನ್ನು ತೆಗೆದುಕೊಂಡರೆ ಅದರಲ್ಲಿ ಮೂಲಭೂತವಾಗಿ ಸಂಕೋಚನ ಮತ್ತು ವ್ಯಾಕೋಚನ ಎಂಬ ರಕ್ತದ ಒತ್ತಡವಿರುತ್ತದೆ ರಕ್ತವು ರಕ್ತ ನಾಳಕ್ಕೆ ನುಗ್ಗುವುದನ್ನು ಅಳೆಯುವುದಕ್ಕೆ ರಕ್ತದ ಒತ್ತಡ ಎಂದು ಕರೆಯುತ್ತಾರೆ ಸಂಕೋಚನ ಮತ್ತು ವ್ಯಾಕೋಚನದ ಒತ್ತಡವು ಹೆಚ್ಚಿನ ಹಾಗೂ ಕಡಿಮೆಯ ಒತ್ತಡವನ್ನು ಸೃಷ್ಟಿಸುತ್ತದೆ ಅದನ್ನು ಡೈಕ್ರೋಟಿಕ್ ಪಲ್ಸ್ ಎಂದು ಕರೆಯುತ್ತಾರೆ ಈಗ ನಿಜವಾದ ಪಲ್ಸ್ ಜೊತೆ ರಕ್ತದ ಒತ್ತಡವು ಸೃಷ್ಟಿಸುವ ಡೈಕ್ರೋಟಿಕ್ ಪಲ್ಸ್ ಗೊಂದಲವನ್ನುಂಟು ಮಾಡಬಹುದು ಇದರಿಂದ ಸಾಫ್ಟ್ವೇರ್ನಲ್ಲಿ ಎಲ್ಲಿಯೋ ಒಂದು ಕಡೆ ಇರುವ ಫಿಲ್ಟರ್ ಈ ಡೈಕ್ರೋಟಿಕ್ ಪಲ್ಸ್ಅನ್ನು ತೆಗೆದು ಹಾಕುತ್ತದೆ ಇದು ಬಹಳ ಮುಖ್ಯವಾಗಿದೆ ಹಾಗಾಗಿ ಒಮ್ಮೆ ಡೈಕ್ರೋಟಿಕ್ ಪಲ್ಸ್ಅನ್ನು ತೆಗೆದು ಹಾಕಿದರೆ ನೀವು ಅಲ್ಲಿರುವ ಪಲ್ಸ್ ಅಂಪ್ಲಿಟ್ಯುಡ್ಗೆ ತ್ರೆಶೋಲ್ಡ್ಅನ್ನು ಹಾಕಿ ಅದನ್ನು ಇಂಟರ್ ಬೀಟ್ ಇಂಟರ್ವಲ್ ಅಳತೆಗೆ ಬೇಕಾದ ಸರಿಯಾದ ಪಲ್ಸ್ ಎಂದು ಘೋಷಿಸಬಹುದು ಹಾಗಾಗಿ ಅದು ಎರಡನೆಯ ಭಾಗವಾಗಿದೆ ಈಗ ನಾವು ಹಿಂದೆ ಹೋಗೋಣ ಒಂದು ಮತ್ತು ಎರಡು ಪೂರ್ಣವಾಗಿದೆ ನೀವು ಎಂಡ್ ನಿಂದ ಎಂಡ್ಗೆ ಐಓಟಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ ಹಾಗೆ ಮಾಹಿತಿಯನ್ನು ಪಡೆದಿದ್ದೀರಿ ಹಾಗಾಗಿ ಕುಮಾರಿ ಮಾಧುರಿ ಈಗ ಇಲ್ಲಿ ಇದ್ದಾರೆ ನಾವು ನಿಮಗೆ ನೋರ್ಡಿಕ್ ಎಸ್ಓಸಿಯಲ್ಲಿ ಕಾರ್ಯಮಾಡುವ ಎಂಬೆಡೆಡ್ ಕೋಡ್ಅನ್ನು ಪ್ರದರ್ಶನ ಮಾಡುತ್ತೇವೆ ಮೂಲಭೂತವಾಗಿ ನಾವು ಸೋರ್ಸ್ ಕೋಡ್ ಅನ್ನು ಪ್ರದರ್ಶಿಸುತ್ತಿರುವ ಪರದೆಗೆ ನಮ್ಮ ಗಮನವನ್ನು ಕೊಂಡೊಯ್ಯುತ್ತೇವೆ ನಿಮಗೆ ತಿಳಿದಿರುವಂತೆ ನಾನು ವ್ಯವಸ್ಥೆಯನ್ನು ವಿದ್ಯುತ್ ಚಾಲಿತಗೊಳಿಸುವ ವಿವರಕ್ಕೆ ಹೋಗದೆ ಮೊದಲ ಹಂತವಾಗಿ ಏಡಿಸಿಯನ್ನು ಪ್ರಾರಂಭ ಮಾಡುತ್ತೇನೆ ನೀವು ಎನ್ಆರ್ಎಫ್ ಏಡಿಸಿಯನ್ನು ನೋಡಬಹುದು ಅದು 10 ಬಿಟ್ ಆಗಿದೆ ಏಡಿಸಿಯನ್ನು ಪ್ರಾರಂಭಗೊಳಿಸಿ ನಂತರ ಟೈಮರ್ಅನ್ನು ಪ್ರಾರಂಭಿಸಬಹುದು ನಿಮಗೆ ಟೈಮರ್ ಯಾಕೆ ಬೇಕು ಪರದೆಗೆ ಹಿಂದಿರುಗಿದರೆ ನಿಮಗೆ ಪಲ್ಸ್ಅನ್ನು ನೋಡಲು ಟೈಮರ್ ಬೇಕು ಎಂದು ತಿಳಿಯುತ್ತದೆ ಹಾಗಾಗಿ ನಿಮಗೆ ಪಲ್ಸ್ ಬೇಕು ಹಾಗೂ ನೀವು ಟೈಮರ್ ಅನ್ನು ಪ್ರಾರಂಭಿಸಬೇಕು ಈಗ ಕೋಡ್ ಏಡಿಸಿಯನ್ನು ಪ್ರಾರಂಭಿಸಿರುವುದನ್ನು ನೀವು ನೋಡಬಹುದು ಟೈಮರ್ ಪ್ರಾರಂಭವಾಯಿತೆಂದರೆ ಅದು ಪಲ್ಸ್ ಅನ್ನು ಲೆಕ್ಕಮಾಡಲು ಪ್ರಾರಂಭಿಸಿತು ಎಂದು ಅರ್ಥ ಈಗ ನಾವು ಕೋಡ್ಗೆ ಹಿಂದಿರುಗೋಣ ಮತ್ತು ಕೋಡ್ನಲ್ಲಿ ಏನು ನಡೆಯುತ್ತಿದೆ ಎಂದು ನೋಡೋಣ ನಾವು ಸಮಯವನ್ನು ಮಿಲಿ ಸೆಕೆಂಡ್ನಲ್ಲಿ ನೋಡುತ್ತಿರಬೇಕು ಮಿಲಿ ಸೆಕೆಂಡ್ನಲ್ಲಿ ಸಮಯದ ಪಥವನ್ನು ನೋಡುತ್ತಿರಿ ಈ ವ್ಯತ್ಯಯದ ಪರಿಮಾಣದಿಂದ ಸಮಯವನ್ನು ನೋಡುತ್ತಿರಿ ನಾನು ನಿಮಗೆ ಉಲ್ಲೇಖಿಸಿದಂತೆ ಕೊನೆಯ ಡೈಕ್ರೋಟಿಕ್ ಅಂದರೆ ಗದ್ದಲದ ಬೀಟ್ ಅನ್ನು ತಪ್ಪಿಸಬೇಕು ಮೂಲಭೂತವಾಗಿ ನೀವು ತರಂಗದ ಪಲ್ಸ್ನ ಎಣಿಕೆ ಎಂದು ಹೇಳುವಾಗ ಅದರಲ್ಲಿ ಪಲ್ಸ್ನ ಪೀಕ್ ಮತ್ತು ಟ್ರಫ್ ಬರುತ್ತದೆ ಹಾಗಾಗಿ ನೀವು ಅದೇ ಸಮಯದಲ್ಲಿ ಹೊರಹೊಮ್ಮುವ ಡೈಕ್ರೋಟಿಕ್ ಗದ್ದಲವನ್ನು ನೋಡುತ್ತಾ ಇರಬಾರದು ಅದಕ್ಕಾಗಿ ಕೊನೆಯ ಐಬಿಐಯ 3ರಿಂದ 5ರ ತನಕ ನಿರೀಕ್ಷಿಸಿದರೆ ಡೈಕ್ರೋಟಿಕ್ ಗದ್ದಲವನ್ನು ತಡೆಯಬಹುದು ಇಲ್ಲಿ ಟಿ ಅಂದರೆ ತರಂಗದ ಪಲ್ಸ್ನ ಟ್ರಫ್ ಪಥದ ಅತಿ ಕೆಳಗಿನ ಬಿಂದು ಆಗಿದೆ ನಂತರ ನೀವು ಮೂಲಭೂತವಾಗಿ ಐಬಿಐಯನ್ನು ಎಣಿಕೆಮಾಡಲು ಪ್ರಾರಂಭಿಸಬಹುದು ಐಬಿಐ ಇರುವ ಕೋಡ್ನ ಆ ಭಾಗಕ್ಕೆ ಹೋಗೋಣ ಅಲ್ಲಿ ಒಟ್ಟು 10 ಐಬಿಐ ಮೌಲ್ಯವಿರುತ್ತದೆ ನಂತರ ನೀವು ರೇಟ್ ಅರೇಗೆ ಮಾಹಿತಿಯನ್ನು ಬದಲಾಯಿಸಲು ಹೇಳುತ್ತೀರಿ ಹಳೆಯ ಕಲ್ಪನೆಯ ಮೌಲ್ಯವನ್ನು ಅಲ್ಲಿ ಹಾಕಿ ಸುಮಾರು 9 ಹಳೆಯ ಐಬಿಐ ಮೌಲ್ಯವನ್ನು ಸೇರಿಸಿ ನಿಮಗೆ ಒಟ್ಟು ಸರಾಸರಿ 10 ಐಬಿಐ ಮೌಲ್ಯಗಳು ಸಿಗುತ್ತವೆ ನಂತರ ನೀವು ಒಂದು ನಿಮಿಷಕ್ಕೆ ಎಷ್ಟು ಬೀಟ್ಗಳು ಅಲ್ಲಿ ಹೊಂದಿಕೊಳ್ಳುತ್ತದೆ ಎಂದು ಪ್ರಶ್ನೆಯನ್ನು ಕೇಳಬಹುದು ಅದು ನಿಮಗೆ ಪ್ರತಿ ನಿಮಿಷದ ಬೀಟ್ಅನ್ನು ಕೊಡುತ್ತದೆ ಅಂದರೆ ಇಲ್ಲಿ ಬಿಪಿಎಮ್ ಲೆಕ್ಕಾಚಾರ ಸಿಗುತ್ತದೆ ಇಲ್ಲಿ ನೀವು ಬಹಳ ಸರಳವಾದ ಎಕ್ಸ್ಪ್ರೆಷನ್ಅನ್ನು ನೋಡಬಹುದು 60 ಸೆಕೆಂಡ್ಅನ್ನು ತೆಗೆದುಕೊಂಡು ನಂತರ ಇದರ ಒಟ್ಟು ಮೊತ್ತವನ್ನು ಭಾಗಿಸಿದರೆ ನಿಮಗೆ ಪ್ರತಿ ನಿಮಿಷದ ಬೀಟ್ ಅಂದರೆ ಬಿಪಿಎಮ್ ಸಿಗುತ್ತದೆ ಈಗ ನೀವೇನು ಮಾಡಬೇಕು ನಿಮಗೆ ಪ್ರತಿ ನಿಮಿಷದ ಬೀಟ್ ಈಗಾಗಲೇ ಲಭಿಸಿದೆ ನೀವು ಈ ಮೌಲ್ಯವನ್ನು ಪ್ರಸಾರ ಮಾಡಬೇಕು ಹಾಗಾಗಿ ಈಗ ಮಾಹಿತಿಯನ್ನು ಪಡೆಯುವುದು ಕಾರ್ಯಗತಗೊಳಿಸುವುದು ಮತ್ತು ಪ್ರಸಾರ ಮಾಡುವುದಕ್ಕೆ ಹಿಂದೆ ಹೋಗೋಣ ಹಾಗಾಗಿ ಈಗ ನೀವು ಅದನ್ನು ಬ್ಲೂಟೂತ್ ಲೋ ಎನರ್ಜೀ ಪ್ಯಾಕೆಟ್ ಅಂದರೆ ಬಿಎಲ್ಈ ಮೂಲಕ ಪ್ರಸಾರ ಮಾಡಬೇಕು ನೀವು ಎಮ್ ಅಂಡರ್ಸ್ಕೋರ್ ಬೀಕನ್ ಅಂಡರ್ಸ್ಕೋರ್ ಇನ್ಫೋ ಅನ್ನು ನೋಡಬಹುದು ಅಲ್ಲಿರುವ ಗೆರೆ ಬಿಎಲ್ಈ ಪ್ಯಾಕೆಟ್ಗೆ ಏಡಿಸಿ ಮಾಹಿತಿಯನ್ನು ಸಂಗ್ರಹಿಸುವುದನ್ನು ಸೂಚಿಸುತ್ತದೆ ಈಗ ಇದು ಪ್ರಸಾರ ಮಾಡಲು ಸಿದ್ಧವಾಗಿದೆ ನಂತರ ನೀವು ಬಿಎಲ್ಈ ಸಂವಹನವನ್ನು ಬಿಎಲ್ಈ ಸ್ಟಾಕ್ ಘಟಕವನ್ನು ಆಹ್ವಾನಿಸಬಹುದು ನಂತರ ನೀವು ಜಾಹೀರಾತು ಪ್ರಾರಂಭಿಸಬಹುದು ನೀವು ಸಂಪರ್ಕ ಆಧಾರಿತ ವ್ಯವಸ್ಥೆಯ ಮೂಲಕ ಇಲ್ಲವೇ ಜಾಹಿರಾತಿನ ಮೂಲಕ ಮಾಹಿತಿಯನ್ನು ತಳ್ಳಬಹುದು ಈ ಪ್ರದರ್ಶನದಲ್ಲಿ ನಾವು ಪಲ್ಸ್ ಮಾಹಿತಿಯು ನಿಜವಾಗಿ ಜಾಹೀರಾತು ಆಗಿರುವುದನ್ನು ತೋರಿಸಿದ್ದೇವೆ ಯಾವುದೇ ಇದ್ದರೂ ಸಹ ಎಂಕ್ರಿಪ್ಷನ್ ಬಹಳ ಮುಖ್ಯವಾಗಿದೆ ಜಾಹಿರಾತಿನ ಪ್ಯಾಕೆಟ್ಗಳನ್ನು ಕೂಡ ಎನ್ಕ್ರಿಪ್ಟ್ ಮಾಡಬಹುದು ಎಂಬುವುದನ್ನು ನೀವು ಇಲ್ಲಿ ಗಮನಿಸಬಹುದು ಹಾಗಾಗಿ ಅಲ್ಲಿ ಯಾವುದೇ ಸಮಸ್ಯೆಯಿಲ್ಲ ಇಲ್ಲಿ ಬಿಎಲ್ಈ ಬಿಪಿಎಮ್ ಸಮಯದಲ್ಲಿ ಸಂಗ್ರಹ ಮಾಡಿ ಬಿಎಲ್ಈ ಪ್ಯಾಕೆಟ್ಗೆ ತಲುಪುತ್ತದೆ ಇದು ಬಹಳ ಆಸಕ್ತಿದಾಯಕವಾಗಿದೆ ನೀವು ಇಲ್ಲಿ ನಿಜವಾಗಿ ರೇಡಿಯೊ ಬಿಎಲ್ಈಯನ್ನು ಸ್ವಿಚ್ ಆನ್ ಮಾಡುವುದಿಲ್ಲ ಅಂದರೆ ಇಲ್ಲಿ ಬಿಎಲ್ಈ ಸ್ಟಾಕ್ ನ ಪ್ರಾರಂಭವು ಬಹಳ ತಡವಾಗಿ ಆಗುತ್ತದೆ ಈ ರೀತಿ ಎನರ್ಜೀ ಹಾರ್ವೆಸ್ಟ್ ಉಪಯೋಗಗಳು ಬಹಳ ಶಕ್ತಿಯನ್ನು ಉಳಿಸಬಹುದು ಮತ್ತು ನಿಮಗೆ ಬೇಕಾದಾಗ ಮಾತ್ರ ನೀವು ರೇಡಿಯೊವನ್ನು ಸ್ವಿಚ್ ಆನ್ ಮಾಡಿ ಸಂವಹನವನ್ನು ಮಾಡಬಹುದು ಈ ಸಂದರ್ಭದಲ್ಲಿ ಅದು ಕೇವಲ ಜಾಹೀರಾತಾಗಿದೆ ಹಾಗಾಗಿ ಇದು ಮೂಲಭೂತವಾಗಿ ಪಲ್ಸ್ ಸಂವೇದಕಕ್ಕೆ ಅನುಗುಣವಾಗಿ ಎಂಬೆಡೆಡ್ ಕೋಡ್ನಲ್ಲಿ ನಡೆಯುವಂತಹದ್ದಾಗಿದೆ ಈಗ ನಾನು ನಮ್ಮ ವಿಷಯವನ್ನು ಫಾಯರ್ ಬೇಸ್ಗೆ ಬದಲಾಯಿಸೋಣ ಮತ್ತು ನನ್ನ ಹತ್ತಿರ ಇರುವ ಜುಹೈಬ್ ಫಾಯರ್ ಬೇಸ್ ವೈಶಿಷ್ಟ್ಯದ ಬಗ್ಗೆ ಪ್ರದರ್ಶನ ನೀಡುತ್ತಾರೆ ಈಗ ನಾವು ನಮಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡುವ ವಿಧಾನದಲ್ಲಿ ಸ್ಪಷ್ಟತೆಯನ್ನು ನೀಡುವ ಹಂತಗಳ ಮೂಲಕ ಹೋಗೋಣ ಈಗ ನೀವು ಎಡಬದಿಯನ್ನು ನೋಡಬಹುದು ಇದನ್ನು ಸ್ವಲ್ಪ ವಿಸ್ತರಣೆ ಮಾಡಬಹುದೇ ಇದು ಸರಿಯಾಗಿದೆ ನೀವು ಮೂಲಭೂತವಾಗಿ ಮಾಹಿತಿಯನ್ನು ಅಧಿಕೃತ ಕಾರ್ಯದ ಮೂಲಕ ಡಾಟಾ ಬೇಸ್ನಲ್ಲಿ ಸಂಗ್ರಹ ಮಾಡುವುದನ್ನು ಎಡ ಬದಿಯಲ್ಲಿ ನೋಡಬಹುದು ಅಧಿಕೃತವಾಗಿ ಮಾಡುವುದು ಬಹಳ ಮುಖ್ಯವಾದ ಅವಶ್ಯಕತೆಯಾಗಿದೆ ಡಾಟಾ ಬೇಸ್ನ ದೃಢೀಕರಣ ಡಾಟಾ ಬೇಸ್ನ ಸಂಗ್ರಹಣೆ ಹೊಸ್ಟಿಂಗ್ ಕಾರ್ಯ ವಿಧಾನಗಳು ಆಕಸ್ಮಿಕ ನಾಶವನ್ನು ವರದಿ ಮಾಡುವುದು ಕಾರ್ಯಕ್ಷಮತೆ ಹಾಗೂ ಮುಂತಾದವುಗಳನ್ನು ವೆಬ್ ಅಪ್ಲಿಕೇಷನ್ ಅಭಿವೃದ್ದಿಯ ವೇದಿಕೆಯು ನಿಮಗೆ ನೀಡುತ್ತದೆ ನೀವು ಮೂಲಭೂತವಾಗಿ ನಿಮ್ಮ ಗೂಗುಲ್ ಖಾತೆಯಿಂದ ಲೊಗ್ ಇನ್ ಮಾಡಿ ಪ್ರಾರಂಭಿಸಬಹುದು ನಾವು ಜೆನ್ ಲ್ಯಾಬ್ ದೇಸ್ ಎಂಬ ಗೂಗುಲ್ ಖಾತೆಯನ್ನು ಬಳಸಿ ಲೊಗ್ ಇನ್ ಆಗಿದ್ದೇವೆ ಮತ್ತು ಒಂದು ಉತ್ತಮ ಪ್ರಾಜೆಕ್ಟ್ಅನ್ನು ಸೃಷ್ಟಿಸಿದ್ದೇವೆ ಮತ್ತು ನಾನು ನಿಮಗೆ ಸೂಚಿಸಿದಂತೆ ಇದು ಫಾಯರ್ ಬೇಸ್ ಆಗಿದೆ ಮೂಲಭೂತವಾಗಿ ಅಪ್ಲೋಡ್ ಆದ ಮಾಹಿತಿಯ ಸ್ಯಾಂಪಲ್ಅನ್ನು ದಾಖಲೆ ಮಾಡಿಕೊಳ್ಳಬಹುದು ಮತ್ತು ಈ ಎನಾಲಿಟಿಕ್ಸ್ ಬಟನ್ಅನ್ನು ಬಳಸಿ ವಿಶ್ಲೇಷಣೆಯನ್ನು ಮಾಡಬಹುದು ಧೃಡೀಕರಣ ಬಹಳ ಮುಖ್ಯವಾದ ವಿಚಾರವಾಗಿದೆ ನೀವು ಧೃಡೀಕರಣವನ್ನು ಸೆಟ್ ಮಾಡಿ ವಿವಿಧ ಪೂರೈಕೆದಾರರಿಂದ ಯಾವುದೇ ಸರ್ವರ್ ಬದಿಯ ಕೋಡ್ಇಲ್ಲದೆಯೇ ಬಳಕೆದಾರರನ್ನು ನಿರ್ವಹಣೆ ಮಾಡಬಹುದು ಹಾಗಾಗಿ ಇದು ಆಸಕ್ತಿದಾಯಕವಾಗಿದೆ ಇದರ ನಂತರ ಸಂಗ್ರಹಣೆಯನ್ನು ಮಾಡಬಹುದು ಇದು ಆಸ್ಪತ್ರೆಯಲ್ಲಿರುವ ರೋಗಿಯಿಂದ ನಾವು ನಿಜವಾಗಿ ಅಳತೆ ಮಾಡಬೇಕಾದ ಪಲ್ಸ್ ಮಾಹಿತಿಯಾಗಿದೆ ಮತ್ತು ಇದು ಸ್ವಯಂಚಾಲಿತವಾಗಿ ಕ್ಲೌಡ್ ವ್ಯವಸ್ಥೆಯಲ್ಲಿ ಕಾಣಿಸಿಕೊಳ್ಳಬೇಕು ಖಂಡಿತವಾಗಿ ಅಲ್ಲಿ ಆರೈಕೆಯ ಸಾಧನವಾದ ಮೊಬೈಲ್ ಫೋನ್ನಲ್ಲಿ ಸ್ಥಳೀಯ ಪರದೆಯಿರುತ್ತದೆ ಆದರೆ ಅದೇ ಮೌಲ್ಯವು ಕ್ಲೌಡ್ ಆಧಾರಿತ ಸರ್ವರ್ನ ಡಾಟಾ ಬೇಸ್ನಲ್ಲಿ ಕೂಡ ಕಾಣಲು ಸಿಗಬೇಕು ನಂತರ ನಾವು ನಿಯಮಗಳಿಗೆ ಹೋಗಬಹುದು ಮೂಲಭೂತವಾಗಿ ನೀವು ಈ ಮಾಹಿತಿಯಿಂದ ಏನು ಮಾಡಬಹುದು ನೀವು ಓದಬಹುದು ನೀವು ಬರೆಯಬಹುದು ಮತ್ತು ಮೂಲಭೂತವಾಗಿ ಈ ನಿಯಮಗಳನ್ನು ಸರ್ವರ್ ಬದಿಯಲ್ಲಿ ಪ್ರೋಗ್ರಾಮ್ ಮಾಡಬೇಕು ಹಾಗಾಗಿ ಅದು ಇನ್ನೊಂದು ವಿಚಾರವಾಗಿದೆ ನಂತರ ನೀವು ಕೇವಲ ಹೊಸ್ಟಿಂಗ್ಗೆ ಸಂಗ್ರಹಣೆಯನ್ನು ಬಳಸುವುದಿಲ್ಲ ಮತ್ತು ನಾನು ನಿಮಗೆ ಈಗಾಗಲೇ ಉಲ್ಲೇಖಿಸಿದ ಫೈಲ್ ಹೆಸರಿನ ಮಾಹಿತಿಯನ್ನು ಕೂಡ ಅಲ್ಲಿ ಸಂಗ್ರಹಣೆ ಮಾಡಬಹುದು ಮತ್ತು ನೀವು ಇಲ್ಲಿ ಫೈಲ್ ಅನ್ನು ಅರ್ಚಿವ್ ಮಾಡಬಹುದು ಮತ್ತು ಎಲ್ಲಾ ಫೈಲ್ನ ಕಾರ್ಯವನ್ನು ಅಲ್ಲಿಂದ ಮಾಡಬಹುದು ನೀವು ಫೈಲ್ ಅನ್ನು ಬೇರೆ ಕಡೆ ಅಪ್ಲೋಡ್ ಮಾಡಬಹುದು ಮತ್ತು ಎಲ್ಲಾ ಫೈಲ್ ಬದಲಾವಣೆ ಕೂಡ ಸಾಧ್ಯವಿದೆ ಹಾಗಾಗಿ ಆಕಸ್ಮಿಕ ನಷ್ಟದ ವರದಿ ಕಾರ್ಯಕ್ಷಮತೆ ಇವೆಲ್ಲವೂ ಮುಖ್ಯವಾದ ವೈಶಿಷ್ಟ್ಯವಾಗಿದೆ ಮತ್ತು ನೋಟಿಫಿಕೇಷನ್ ಕೂಡ ಮುಖ್ಯವಾಗಿದೆ ನೀವು ನೋಟಿಫಿಕೇಷನ್ಗೆ ಒಮ್ಮೆ ಕ್ಲಿಕ್ ಮಾಡಬಹುದು ಹಾಗಾಗಿ ಅಲ್ಲಿ ಏನು ಕಾಣುತ್ತದೆ ನೋಟಿಫಿಕೇಷನ್ನ ನಿರ್ವಹಣೆಯ ಪ್ರಚಾರ ಅಲ್ಲಿ ಕಾಣಿಸುತ್ತದೆ ಮತ್ತು ಸರಿಯಾದ ಕ್ಷಣದಲ್ಲಿ ಸರಿಯಾದ ಬಳಕೆದಾರರನ್ನು ತೊಡಗಿಸಿಕೊಳ್ಳಲು ಸಂದೇಶವನ್ನು ಕಳುಹಿಸಿ ಒಮ್ಮೆ ಮಾಹಿತಿಯನ್ನು ಪಡೆದ ಮೇಲೆ ಅತಿ ಕುತೂಹಲಕಾರಿ ಮತ್ತು ಮುಖ್ಯವಾದ ವಿಚಾರಗಳು ನಡೆಯುತ್ತವೆ ನೀವು ಅದನ್ನು ಆಪಲ್ ಹ್ಯಾಂಡ್ ಫೋನ್ಗೆ ಇಲ್ಲವೇ ಅಂಡ್ರೊಯಿಡ್ ಆಧಾರಿತ ವ್ಯವಸ್ಥೆಗೆ ಮಾಡಬಹುದು ಮತ್ತು ಈ ಸರ್ವರ್ ಸೈಟ್ಅನ್ನು ನೋಟಿಫಿಕೇಷನ್ಗೆ ಬಳಸಬಹುದು ದಯವಿಟ್ಟು ಎಡ ಬದಿಯನ್ನು ಗಮನಿಸಿ ಅದು ಬರುತ್ತಿರುವುದು ನನಗೆ ಕಾಣುತ್ತಿಲ್ಲ ಆದ್ದರಿಂದ ಇನ್ನೂ ಸಹ ನೀವು ಪರದೆಯ ಎಡ ಬದಿಗೆ ಹೋಗಬೇಕು ಅವರ ಸ್ಪಾರ್ಕ್ ಮಾದರಿಯು ತಿಂಗಳಿಗೆ 0 ಡಾಲರ್ ಅಂದರೆ ಅದು ಉಚಿತ ಎಂದು ಹೇಳುತ್ತಿದೆ ನಿಮ್ಮ ಎಲ್ಲಾ ಪರೀಕ್ಷೆ ಮತ್ತು ಪ್ರಯೋಗಕ್ಕೆ ನೀವು ಈ ಉಚಿತ ಸ್ಪಾರ್ಕ್ ಮಾದರಿಯನ್ನು ಬಳಸಬಹುದು ಅದಾದ ಬಳಿಕ ನೀವು ನವೀಕರಿಸಬೇಕು ಮತ್ತು ಅದಕ್ಕೆ ನೀವು ಬಹುಶಃ ಪಾವತಿಯ ಚಂದಾದಾರರಾಗಬೇಕು ಹಾಗಾಗಿ ಅದು ನೀವು ರೋಗಿಯ ಪಲ್ಸ್ ಅನ್ನು ಹೇಗೆ ಅಳತೆ ಮಾಡಬಹುದು ಎಂಬುವುದರ ಬಗ್ಗೆ ಆಗಿತ್ತು ಆ ಪಲ್ಸ್ನ ಸ್ಥಳೀಯ ಪ್ರದರ್ಶನವನ್ನು ನೋಡಿ ಮತ್ತು ಆ ಮೌಲ್ಯವನ್ನು ನಾವು ಕ್ಲೌಡ್ ಗೆ ಅಪ್ಲೋಡ್ ಮಾಡಬಹುದೇ ಎಂದು ನೋಡಬೇಕು ನಾವು ಅದನ್ನು ಲ್ಯಾಬ್ ವಾತಾವರಣದಲ್ಲಿ ಮಾಡುತ್ತಿರುವುದರಿಂದ ನೀವು ಪಲ್ಸ್ ಸಮಂಜಸವಾದ ಮೌಲ್ಯದಲ್ಲಿರಲು ನಿರೀಕ್ಷೆ ಮಾಡಬೇಡಿ ಯಾಕೆಂದರೆ ಅಲ್ಲಿ ಚಲನೆಯಿಂದ ಸೃಷ್ಟಿಯಾದ ಆರ್ಟಿಫಾಕ್ಟ್ಸ್ಗಳಿರಬಹುದು ಹಾಗಾಗಿ ಅರ್ಟಿಫಾಕ್ಟ್ ಚಲನೆಯು ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿದೆ ಆದ್ದರಿಂದ ಇಲ್ಲಿ ಬರುವ ನಿಜವಾದ ಮೌಲ್ಯದ ಬಗ್ಗೆ ಚಿಂತೆ ಮಾಡಬೇಡಿ ಆದರೆ ಯಾವುದೇ ಮಿತಿಯಿಲ್ಲದೆ ಮಾಹಿತಿಯನ್ನು ಅಪ್ಲೋಡ್ ಮಾಡುವ ಸಂಪೂರ್ಣ ಕಾರ್ಯದ ಬಗ್ಗೆ ಗಮನ ಹರಿಸಬೇಕು ಇದು ರೋಗಿಯು ಧರಿಸಿರುವ ಬೆರಳಿನ ಪಲ್ಸ್ ಆಗಿದೆ ಇದು ಎಲೆಕ್ಟ್ರಾನಿಕ್ಸ್ನ ಒಂದು ತುಣುಕಾಗಿದೆ ಇದರಲ್ಲಿ ಬ್ಲೂಟೂತ್ ಲೋ ಎನರ್ಜೀ ಘಟಕದ ಕಂಟ್ರೋಲ್ಲರ್ ಮತ್ತು ಎನ್ಎಫ್ಸಿ ಕಾಯಿಲ್ ಇದೆ ಈ ಫೋನ್ ಅನ್ನು ಈ ವ್ಯವಸ್ಥೆಯ ಸಮೀಪದಲ್ಲಿ ಇರಿಸಲಾಗುತ್ತದೆ ಮತ್ತು ಇದು ಕೇವಲ ಪಲ್ಸ್ನ ಮೌಲ್ಯವನ್ನು ಸ್ಥಳೀಯವಾಗಿ ಪ್ರದರ್ಶನ ಮಾಡದೆ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಕ್ಲೌಡ್ಗೆ ಅಪ್ಲೋಡ್ ಮಾಡುತ್ತದೆ ಈ ಪ್ರದರ್ಶನವನ್ನು ನೀವು ನೆನಪಿನಲ್ಲಿ ಇಟ್ಟಿದ್ದೀರಿ ಎಂದು ನಾನು ಯೋಚಿಸುತ್ತೇನೆ ಇದು ಎನ್ಎಫ್ಸಿ ಮತ್ತು ಇದು ಬ್ಯಾಟರೀ ರಹಿತ ವ್ಯವಸ್ಥೆಯಾಗಿದೆ ಹಾಗಾಗಿ ಎನ್ಎಫ್ಸಿ ಶಕ್ತಿಯು ಫೋನ್ನ ಶಕ್ತಿಯಿಂದ ಎನ್ಎಫ್ಸಿ ಕಾಯಿಲ್ ಮೂಲಕ ಎಂಬೆಡೆಡ್ ಘಟಕಕ್ಕೆ ಪ್ರಸಾರವಾಗುತ್ತದೆ ಮತ್ತು ವ್ಯವಸ್ಥೆಯು ಕೆಪಾಸಿಟರ್ ಅನ್ನು ಚಾರ್ಜ್ ಮಾಡುವ ಮೂಲಕ ಮೈಕ್ರೋಕಂಟ್ರೋಲ್ಲರ್ಅನ್ನು ವಿದ್ಯುತ್ ಚಾಲಿತ ಗೊಳಿಸುತ್ತದೆ ಮೈಕ್ರೋಕಂಟ್ರೋಲ್ಲರ್ ನಂತರ ಪಲ್ಸ್ ಸಂವೇದಕವನ್ನು ವಿದ್ಯುತ್ ಚಾಲಿತಗೊಳಿಸುತ್ತದೆ ಪಲ್ಸ್ ಸಂವೇದಕದ ಏಡಿಸಿ ಪೋರ್ಟ್ ಪ್ರಾರಂಭವಾಗುತ್ತದೆ ಮತ್ತು ನಂತರ ಪಲ್ಸ್ ಸಂವೇದಕವು ಎಲ್ಲಾ ಮಾಹಿತಿಯನ್ನು ಪಡೆಯುತ್ತದೆ ಕಂಟ್ರೋಲ್ಲರ್ ಐಬಿಐಯನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಬಿಎಲ್ಈ ಚೌಕಟ್ಟಿಗೆ ಅದನ್ನು ಪ್ಯಾಕೇಜ್ ಮಾಡುತ್ತದೆ ಮತ್ತು ನಂತರ ಬಿಎಲ್ಈ ಮಾಹಿತಿಯ ಎಂಕ್ರಿಪ್ಷನ್ಅನ್ನು ಮಾಡುತ್ತದೆ ಮತ್ತು ನಂತರ ಮಾಹಿತಿಯನ್ನು ಗೇಟ್ ವೇಗೆ ಪ್ರಸಾರ ಮಾಡುತ್ತದೆ ಈ ಸಂದರ್ಭದಲ್ಲಿ ಫೋನ್ಗೆ ಅಂತರ್ಜಾಲದ ಸಂಪರ್ಕವಿರುತ್ತದೆ ಆದ್ದರಿಂದ ನಾಡಿಮಿಡಿತ ಅಂದರೆ ಹೃದಯ ಬಡಿತದ ದರ ಪ್ರತಿ ನಿಮಿಷಕ್ಕೆ 80 ಬಿಟ್ ಎಂದು ಮೊಬೈಲ್ ಫೋನ್ನಲ್ಲಿ ಪ್ರದರ್ಶನವಾಗುವುದನ್ನು ನಾವು ನೋಡಬಹುದು ಅದೇ ಸಂಖ್ಯೆ ಕ್ಲೌಡ್ ಆಧಾರಿತ ವ್ಯವಸ್ಥೆಯಾದ ಫಾಯರ್ ಬೇಸ್ನಲ್ಲಿ ಸಹ ಕಾಣಿಸಿಕೊಳ್ಳುತ್ತದೆ ಹಾಗಾಗಿ ಈಗ ನೀವು ಮಾಹಿತಿಯು ಕ್ಲೌಡ್ನಲ್ಲಿ ಲಭ್ಯವಿರುವುದನ್ನು ನೋಡಬಹುದು ಹಾಗಾಗಿ ನೀವು ಹಲವಾರು ರೋಗಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ಅದೇ ಸಮಯದಲ್ಲಿ ಪ್ರತಿಯೊಬ್ಬರ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಬಹುದು ನೀವು ರೋಗಿಗೆ ಹೆಸರನ್ನು ಕೊಡಬಹುದು ಮತ್ತು ರೋಗಿಯ ಹೆಸರಿನೊಂದಿಗೆ ಪಲ್ಸ್ ಮಾಹಿತಿಯನ್ನು ಕೊಡಬಹುದು ಮತ್ತು ನೀವು ಒಂದು ವಾರ ಇಲ್ಲವೇ 10 ದಿನ ಅಥವಾ ನಿರ್ದಿಷ್ಟ ಸಮಯದ ಬಳಿಕ ಪಲ್ಸ್ ನ ರೇಖಾನಕ್ಷೆಯನ್ನು ಸಮಯದೊಂದಿಗೆ ಇಲ್ಲವೇ ಆಸ್ಪತ್ರೆಯಲ್ಲಿರುವ ರೋಗಿಯೊಂದಿಗೆ ಬರೆಯಬಹುದು ಆದ್ದರಿಂದ ಇದು ನಿಮಗೆ ಎಂಡ್ ನಿಂದ ಎಂಡ್ಗೆ ಐಓಟಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲು ಅನುಮತಿಸುತ್ತದೆ ಈಗ ನೀವು ಮೊಬೈಲ್ ಫೋನ್ಅನ್ನು ಬಳಸಬೇಕಾದ ಸಂದರ್ಭವನ್ನು ಕಲ್ಪನೆ ಮಾಡಿ ನಿಮಗೆ ಮೊಬೈಲ್ ಫೋನ್ಅನ್ನು ಗೇಟ್ ವೇನಂತೆ ಬಳಸಬೇಕು ಮತ್ತು ನೀವು ಹಲವು ಸಂವೇದಕದಿಂದ ಪಡೆಯುವ ಈ ಮಾಹಿತಿಯನ್ನು ನಾವು ಸ್ವಲ್ಪ ಹೊತ್ತಿನ ಮೊದಲು ಪ್ರದರ್ಶಿಸಿದ ಕ್ಲೌಡ್ ಸರ್ವರ್ಗೆ ಅಪ್ಲೋಡ್ ಮಾಡಲು ಬಯಸುತ್ತೀರಿ ನೋಡ್ಗಳು ಜಿಗ್ಬೀ ಸಕ್ರಿಯವಾದ 15 ಡಾಟ್ 4 ನೋಡ್ಗಳು ಎಂದು ಊಹೆ ಮಾಡಿ ಅಂದರೆ ನಾನು ನಿಮಗೆ ಇದನ್ನು ಅರ್ಥ ಮಾಡಿಸಲು ಚಿತ್ರವನ್ನು ತೋರಿಸುತ್ತೇನೆ ನಿಮ್ಮಲ್ಲಿ ಸಂವೇದಕ ನೋಡ್ 1 ಇದೆ ನಿಮ್ಮಲ್ಲಿ ಸಂವೇದಕ ನೋಡ್ 2 ಇದೆ ಹಾಗೂ ನಿಮ್ಮಲ್ಲಿ ಸಂವೇದಕ ನೋಡ್ ಎನ್ ಇದೆ ಇವೆಲ್ಲಾ ಎನ್ ಸಂವೇದಕ ನೋಡ್ಗಳು ಐಈಈಈ 15 802 15 4 ನೋಡ್ಗಳಾಗಿವೆ ಹಾಗೂ ಕೆಲವು ಕಾರಣಗಳಿಂದ ನೀವು ಈ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಬಯಸುತ್ತೀರಿ ಹಾಗಾಗಿ ಅದನ್ನು ಮಾಡಲು ಇಲ್ಲಿ ಉತ್ತಮ ದಾರಿಯಿದೆ ಒಂದು ವಿಚಾರವೆಂದರೆ ನಿಮಗೆ ಜಿಗ್ಬೀ ಗೇಟ್ ವೇ ಯ ಅಗತ್ಯವಿದೆ ನಿಮಗೆ ಮೂಲಭೂತವಾಗಿ ಹಲವಾರು ಸಂವೇದಕದ ನೋಡ್ ನಿಂದ ಮಾಹಿತಿಯನ್ನು ಸಂಗ್ರಹ ಮಾಡುವ ಜಿಗ್ಬೀ ಬೇಸ್ ಸ್ಟೇಷನ್ನ ಅವಶ್ಯಕತೆಯಿದೆ ಮತ್ತು ನಂತರ ಅದು ಸೀರಿಯಲ್ ಪೋರ್ಟ್ ಇರುವ ಬೇಸ್ ಸ್ಟೇಷನ್ ವ್ಯವಸ್ಥೆಯನ್ನು ಪತ್ತೆ ಮಾಡುತ್ತದೆ ಈಗ ನೀವು ಸೀರಿಯಲ್ ಪೋರ್ಟ್ನಲ್ಲಿ ಪಡೆದ ಮಾಹಿತಿಯು ಇಲ್ಲವೇ ತಂತಿರಹಿತ ಕೊಂಡಿ 15 4 ರಿಂದ ಪಡೆದ ಮಾಹಿತಿಯನ್ನು ಸೀರಿಯಲ್ ಪೋರ್ಟ್ನಿಂದ ಬ್ಲೂಟೂತ್ ಘಟಕಕ್ಕೆ ಸಂವಹನ ಮಾಡಬಹುದು ನೀವು ರೋಬೊ ಕಿಟ್ಸ್ನಿಂದ 200 ರೂಪಾಯಿಗೆ ಮಾದರಿಯನ್ನು ಖರೀದಿಸಬಹುದು ಈಗ ನೀವು ಸೀರಿಯಲ್ ಪೋರ್ಟ್ ಮೂಲಕ ಸೀರಿಯಲ್ ಲಿಂಕ್ಅನ್ನು ಸಂರಚನೆ ಮಾಡಬಹುದು ಸಮಯ ನೋಡಿ 3514 ಅದು ಏಯೂಆರ್ ಕೋಡ್ ಆಗಿರುವುದರಿಂದ ದರವನ್ನು ಪಾರಿಟಿ ಸ್ಟಾಪ್ ಬೀಟ್ ಸ್ಟಾರ್ಟ್ ಬೀಟ್ ಮುಂತಾದ ನಿಯತಾಂಕಗಳನ್ನು ನೀವು ನಿರ್ದಿಷ್ಟ ಪಡಿಸಿ ಸಂರಚನೆ ಮಾಡಬೇಕು ನಂತರ ಈ ಮಾಹಿತಿಯನ್ನು ಬ್ಲೂಟೂತ್ ಲಿಂಕ್ ಮೂಲಕ ಸಂವಹನ ಮಾಡಲಾಗುತ್ತದೆ ಈಗ ಈ ಬ್ಲೂಟೂತ್ ಮಾಹಿತಿಯನ್ನು ಮೊಬೈಲ್ ಫೋನ್ನಿಂದ ಹಿಡಿಯಲಾಗುತ್ತದೆ ಮತ್ತು ಈಗ ಜಿಗ್ಬೀ ನೋಡ್ನಿಂದ ಪಡೆಯಲಾದ ಮಾಹಿತಿಯನ್ನು ಸಂವಹನ ಮಾಡಲು ಫಾಯರ್ ಬೇಸ್ ಬ್ಯಾಕ್ ಎಂಡ್ಅನ್ನು ಬಳಸುವುದು ಬಹಳ ಸರಳವಾಗುತ್ತದೆ ಇವೆಲ್ಲಾ ಘಟಕಗಳಿಗೆ ಯಾವುದೇ ವಿದ್ಯುತ್ ಶಕ್ತಿಯ ಪೂರೈಕೆ ಬೇಕಾಗದೆ ಇರುವುದರಿಂದ ಈಗ ಎಲ್ಲವೂ ನಿಮಗೆ ಸಾಂದ್ರವಾಗಿ ಕಾಣುತ್ತದೆ ಯಾಕೆಂದರೆ ನಿಮಗೆ ಮೊಬೈಲ್ ಫೋನ್ನ ಯೂಆರ್ಟ್ ಯೂಎಸ್ಬಿ ಪೋರ್ಟ್ನಲ್ಲಿ ಶಕ್ತಿಯ ಲಭ್ಯವಿರುತ್ತದೆ ಈಗ ನಾನು ಯೂಎಸ್ಬಿ ಪೋರ್ಟ್ಆನ್ನು ಈ ಸಂಪೂರ್ಣ ಎಲೆಕ್ಟ್ರಾನಿಕ್ಸ್ಅನ್ನು ವಿದ್ಯುತ್ ಚಾಲಿತಗೊಳಿಸಲು ಬಳಸುತ್ತೇನೆ ಅಂತಿಮವಾಗಿ ನಿಮಗೆ ಏನು ಸಿಗುತ್ತದೆ ನಿಮಗೆ ಈ ರೀತಿಯ ವ್ಯವಸ್ಥೆಯು ಸಿಗುತ್ತದೆ ಅದನ್ನು ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಜಿಗ್ಬೀ ಬೇಸ್ ಸ್ಟೇಷನ್ ಹಾಗೂ ಯೂಆರ್ಟ್ ಬ್ಲೂಟೂತ್ ಘಟಕವಿರುತ್ತದೆ ಮತ್ತು ಅದು ತಂತಿರಹಿತ ಕೊಂಡಿಯ ಮೂಲಕ ಸಂವಹನವನ್ನು ಮಾಡುತ್ತದೆ ಮತ್ತು ಈ ಪೆಟ್ಟಿಗೆಯನ್ನು ವಿದ್ಯುತ್ ಚಾಲಿತಗೊಳಿಸಲು ನಾನು ಈ ಕೇಬಲ್ಅನ್ನು ಬಳಸುತ್ತೇನೆ ಬ್ಲೂಟೂತ್ ಮೂಲಕ ಇಲ್ಲಿಂದ ಈ ಫೋನ್ಅನ್ನು ವಿದ್ಯುತ್ ಚಾಲಿತಗೊಳಿಸಲು ಮತ್ತು ಸಂವಹನದ ಉದ್ದೇಶಕ್ಕಾಗಿ ಕೇವಲ ನಾನು ಇದನ್ನು ಬಳಸುತ್ತೇನೆ ನಾನು ಹೇಳಿದಂತೆ ಇದು ಕೇವಲ ಈ ಮೊಡ್ಯುಲ್ಅನ್ನು ವಿದ್ಯುತ್ ಚಾಲಿತಗೊಳಿಸುವ ಉದ್ದೇಶಕ್ಕೆ ಬಳಕೆಯಾಗುತ್ತದೆ ಈಗ ನಾವು ಈ ವ್ಯವಸ್ಥೆಯ ಮೂಲ ಡೆಮೋವನ್ನು ನೋಡೋಣ ಈ ವ್ಯವಸ್ಥೆಯಲ್ಲಿ ಇಲ್ಲಿ ಬಣ್ಣ ಬದಲಾಗುವುದನ್ನು ನೀವು ನೋಡಬಹುದು ಸ್ಪಷ್ಟವಾಗಿ ಈ ಮಾಹಿತಿಯು 15 4 ರ ಮೂಲಕ ಈ ವ್ಯವಸ್ಥೆಗೆ ಬರುತ್ತದೆ ಇದನ್ನು ಯೂಆರ್ಟ್ ಪೋರ್ಟ್ ಮೂಲಕ ಬ್ಲೂಟೂತ್ ಘಟಕಕ್ಕೆ ಪ್ರಸಾರ ಮಾಡಲಾಗುತ್ತದೆ ಮತ್ತು ಬ್ಲೂಟೂತ್ ತಂತಿರಹಿತವಾಗಿ ಈ ಫೋನ್ಗೆ ಸಂವಹನ ಮಾಡುತ್ತದೆ ಆದ್ದರಿಂದ ವ್ಯವಸ್ಥೆಯು ಮಾಹಿತಿಯನ್ನು ಪಡೆದುಕೊಂಡು ಅದು ಒಮ್ಮೆ ಫೋನ್ಗೆ ಬಂದ ಮೇಲೆ ಅದನ್ನು ಸುಲಭವಾಗಿ ಫಾಯರ್ ಬೇಸ್ ರೀತಿಯ ಕ್ಲೌಡ್ ಸರ್ವರ್ಗೆ ಕಳುಹಿಸುತ್ತದೆ ಈಗ ನಾವು ಕುತೂಹಲಕಾರಿಯಾಗಿರುವ ಇನ್ನೊಂದು ಉಪಯೋಗವನ್ನು ನೋಡೋಣ ನಿಮಗೆ ತಿಳಿದಿರುವಂತೆ ಮೊಬೈಲ್ ಫೋನ್ ಅನ್ನು ಗೇಟ್ ವೇನಂತೆ ಎಡ್ಜ್ ಸಾಧನದಂತೆ ಹಲವು ಉಪಯೋಗಕ್ಕೆ ಬಹಳ ಶಕ್ತಿ ಶಾಲಿಯಾಗಿ ಬಳಕೆ ಮಾಡಬಹುದು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಮೊಬೈಲ್ ಫೋನ್ ವಿವಿಧ ರೀತಿಯ ಸಂವೇದಕಗಳನ್ನೊಳಗೊಂಡು ಅತಿ ಶ್ರೀಮಂತವಾಗಿದೆ ಉದಾಹರಣೆಗೆ ಅದರಲ್ಲಿ ಅಕ್ಸೆಲೆರೋಮೀಟರ್ ಗೈರೋಸ್ಕೋಪ್ ಮಗ್ನೇಟೋಮೀಟರ್ ಒತ್ತಡವನ್ನು ಅಳೆಯುವ ಬಾರೋಮೀಟರ್ ಪ್ರೋಕ್ಸಿಮಿಟಿ ಸಂವೇದಕ ಮುಂತಾದ ಜಡತ್ವವನ್ನು ಅಳೆಯುವ ಘಟಕವಿದೆ ಆದ್ದರಿಂದ ಹಲವು ಸಂವೇದಕಗಳು ಫೋನ್ನಲ್ಲಿ ಇವೆ ಉದಾಹರಣೆಗೆ ಒಂದು ವೇಳೆ ಒಳಾಂಗಣದ ಸ್ಥಳೀಕರಣಕ್ಕೆ ನೀವು ಅಕ್ಸೆಲೆರೋಮೀಟರ್ಅನ್ನು ಐಎಮ್ಯೂ ಸಂವೇದಕವನ್ನು ಬಳಸಬೇಕಿದ್ದರೆ ನೀವು ಯಾವ ಮನುಷ್ಯ ಸ್ಮಾರ್ಟ್ ಫೋನ್ಅನ್ನು ಉಪಯೋಗಿಸುತ್ತಿದ್ದಾರೆ ಅವರಿಗೆ ಅದನ್ನು ಸೀಮಿತಗೊಳಿಸಲು ಬಯಸುತ್ತೀರಿ ಇದರ ಅರ್ಥವೇನು ನಾನು ಪರದೆಯಲ್ಲಿ ಬರೆದಿರುವ ಕಡೆ ನಿಮ್ಮ ಗಮನವನ್ನು ಕೊಂಡೊಯ್ಯುತ್ತೇನೆ ಇಲ್ಲಿ ನೀವು ಒಳಾಂಗಣದ ಸ್ಥಳೀಕರಣ ಮಾಡಲು ಇಚ್ಚಿಸುತ್ತೀರಿ ಮೂಲಭೂತವಾಗಿ ನಿಮಗೆ ಐಎಮ್ಯೂಅನ್ನು ಬಳಸಬೇಕು ಅದು ಅಕ್ಸೆಲೆರೋಮೀಟರ್ ಇಲ್ಲವೇ ಓರಿಯಂಟೇಶನ್ ಸಂವೇದಕವನ್ನು ಒಳಗೊಳ್ಳುತ್ತದೆ ಒಳಾಂಗಣದ ಕಟ್ಟಡದಲ್ಲಿ ಒಬ್ಬ ಮನುಷ್ಯ ಎಲ್ಲಿ ಇದ್ದಾನೆ ಎಂದು ಕಂಡು ಹಿಡಿಯುವ ಒಂದು ಸರಳ ಸಂದರ್ಭವನ್ನು ತೆಗೆದುಕೊಳ್ಳಿ ಅಲ್ಲಿ ಬಹಳ ದೊಡ್ಡ ಕಾರಿಡಾರ್ ಮತ್ತು ತಿರುವು ಇರುತ್ತದೆ ಇದು ವಿವಿಧ ಮಹಡಿಯಲ್ಲಿ ಒಂದೇ ರೀತಿಯಾಗಿರುತ್ತದೆ ಹಾಗಾಗಿ ನೀವು ಯಾವ ಮಹಡಿಯಲ್ಲಿ ಇರುವಿರಿ ಮತ್ತು ಆ ಮಹಡಿಯಲ್ಲಿ ನಿಜವಾಗಿ ಎಲ್ಲಿ ಲಭ್ಯವಿದೆ ಎಂದು ತಿಳಿಯಬಯಸುತ್ತೀರಿ ಇಲ್ಲಿ ನೀವು ಎಲ್ಲಿ ನಿಂತಿದ್ದೀರಿ ಅಥವಾ ಎಲ್ಲಿ ಇರುವಿರಿ ಎಂಬುವುದು ಯಾಕೆ ಮುಖ್ಯವಾಗಿದೆ ಒಂದು ವೇಳೆ ನೀವು ಹತ್ತಿರದ ಅಗ್ನಿಯ ನಿರ್ಗಮನವನ್ನು ಪತ್ತೆ ಹಚ್ಚಲು ಬಯಸುತ್ತೀರಿ ಎಂದು ಎಣಿಸಿಕೊಳ್ಳೋಣ ಮೊದಲಿಗೆ ನಿಮಗೆ ಎಲ್ಲಿ ಅಗ್ನಿ ಸಂಭವಿಸಿದೆ ಮತ್ತು ನೀವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದೀರಿ ಎಂದು ತಿಳಿದಿರಬೇಕು ಅಗ್ನಿಯ ದಿಕ್ಕಿನಲ್ಲಿ ಹೋಗುತ್ತಿದ್ದೀರಿಯೇ ಅಥವಾ ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದ್ದೀರಿಯೇ ಎಂದು ತಿಳಿದಿರಬೇಕು ಹಾಗೂ ನೀವು ಸುರಕ್ಷಿತವಾಗಿ ಹೊರ ಹೋಗಲು ಹತ್ತಿರದ ಅಗ್ನಿಯ ನಿರ್ಗಮನ ಎಲ್ಲಿ ಇದೆ ಎಂದು ತಿಳಿದಿರಬೇಕು ಇದು ಕೇವಲ ಒಂದು ಸಂದರ್ಭವಾಗಿದೆ ಮತ್ತು ನಮಗೆ ಅಗ್ನಿಯ ಸಂವೇದನೆಯನ್ನು ಮಾಡಲು ಹಲವಾರು ಸಂವೇದಕಗಳು ಲಭ್ಯವಿದೆ ವಾಸ್ತವದಲ್ಲಿ ಇದು ಬಹಳ ದೊಡ್ಡ ಪ್ರಾಜೆಕ್ಟ್ ಆಗಿದೆ ನಾವು ಸೀಡ್ಯಾಕ್ ಬೆಂಗಳೂರಿನ ಭಾರತ ಸರಕಾರದ ಪ್ರಾಜೆಕ್ಟ್ನಲ್ಲಿ ನಮ್ಮನ್ನು ಅಳವಡಿಸಿಕೊಂಡು ಇವುಗಳನ್ನು ನಿರ್ಮಾಣ ಮಾಡಲು ಪ್ರಯತ್ನಿಸಿದ್ದೇವೆ ಇದು ವಿಷಯದ ಹೊರತಾಗಿದೆ ಇಲ್ಲಿ ನೀವು ಕೇವಲ ಕೆಲವರನ್ನು ಸ್ಥಳೀಕರಣ ಮಾಡಲು ಆಸಕ್ತಿಯನ್ನು ಹೊಂದಿದ್ದೀರಿ ಅದನ್ನು ಹೇಗೆ ಬಳಸುತ್ತೀರಿ ಸಂವೇದಕವೆಂದರೆ ಏನು ಯಾವ ಮೂಲ ಮಾಹಿತಿಯನ್ನು ನೀವು ಆ ಸಂವೇದಕದಿಂದ ಪಡೆಯುತ್ತೀರಿ ಮತ್ತು ನೀವು ಪಡೆದ ಆ ಮಾಹಿತಿಯ ಮೇಲೆ ಹೇಗೆ ಉಪಯೋಗವನ್ನು ನಿರ್ಮಾಣ ಮಾಡುತ್ತೀರಿ ನಾನು ಬಲ ಬದಿಯಲ್ಲಿ ನಿಮಗೆ ಕ್ಲಾಸಿಕ್ ಕಾಗದವನ್ನು ತೋರಿಸಿರುತ್ತೇನೆ ಈ ಕಾಗದವನ್ನು ನೀವು ಡೌನ್ಲೋಡ್ ಮಾಡಿ ವಿವರವಾಗಿ ಓದಬಹುದು ಇದನ್ನು ಲ್ಯಾಟರಲ್ ಬೆಲ್ಟ್ ವೋರ್ನ್ ಅಕ್ಸೆಲೆರೋಮೀಟರ್ನ ಹೋಲಿಕೆಯ ಮತ್ತು ರೂಪಾಂತರದ ಹಂತವನ್ನು ಪತ್ತೆಹಚ್ಚುವುದು ಮತ್ತು ಹಂತದ ಉದ್ದವನ್ನು ಅಂದಾಜು ಮಾಡುವುದೆಂದು ಕರೆಯುತ್ತಾರೆ ತೌಫಿಕ್ ಸಯೀದ್ ಈತಲ್ ಎಂದು ಕಾಗದದ ಹೆಸರಾಗಿದೆ ಇದು ಏನು ಹೇಳುತ್ತದೆ ನಾವು ಈ ಚಿತ್ರಕ್ಕೆ ಹಿಂದಿರುಗಿ ಬರೋಣ ನಾನು ನನ್ನ ಕೈಯಲ್ಲಿ ಫೋನ್ಅನ್ನು ಈ ರೀತಿ ಹಿಡಿದಾಗ ಅದು ಟೆಕ್ಸ್ಟಿಂಗ್ ಮಾದರಿಯಲ್ಲಿರುತ್ತದೆ ನಾನು ಕೆಲವೊಮ್ಮೆ ಫೋನ್ ಹಿಡಿದುಕೊಂಡು ನಡೆಯುತ್ತಿರಬಹುದು ನಾನು ಕೈಯಲ್ಲಿ ಈ ರೀತಿ ಫೋನ್ ಹಿಡಿದುಕೊಂಡು ನಡೆಯುತ್ತಿರಬಹುದು ಕೆಲವರು ಈ ರೀತಿ ಕೂಡ ಹಿಡಿಯಬಹುದು ಮತ್ತು ಒಂದು ವೇಳೆ ನೀವು ಎಡಗೈ ಬಳಸುವವರಾಗಿದ್ದರೆ ನೀವು ಫೋನ್ ಅನ್ನು ಈ ರೀತಿ ಹಿಡಿಯಬಹುದು ಮತ್ತು ಕೆಲವೊಮ್ಮೆ ಈ ರೀತಿ ಸಂಯೋಜನೆ ಸಹ ಇರಬಹುದು ಒಂದು ವೇಳೆ ಅಲ್ಲಿ ಭಯವಿದ್ದರೆ ನೀವು ಓಡಬಹುದು ಈ ಫೋನ್ ಯಾವ ರೀತಿ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಎಂದು ನೀವು ಇಲ್ಲಿ ನೋಡಬಹುದು ಈ ಸಂದರ್ಭದಲ್ಲಿ ಅದು ಮನ ಬಂದಂತೆ ಹೋಗುತ್ತದೆ ಒಂದು ವೇಳೆ ನೀವು ನೈಸರ್ಗಿಕವಾಗಿ ಎಡಗೈ ಬಳಸುವವರಾಗಿದ್ದರೆ ಅದು ಈ ರೀತಿ ಹೋಗುತ್ತದೆ ಇಲ್ಲಿರುವ ಅಕ್ಸೆಲೆರೋಮೀಟರ್ ಸ್ಪಷ್ಟವಾಗಿ ನಿಮಗೆ ಮಾಹಿತಿಯನ್ನು 3 ಆಯಾಮದಲ್ಲಿ ಕೊಡುತ್ತದೆ ಈಗ ನೀವು ಈ 3 ಆಯಮದ ಬಗ್ಗೆ ತಿಳಿಯಬಹುದು ಫೋನ್ನ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮತ್ತು ಜೆಡ್ ಆಕ್ಸಿಸ್ ಬಗ್ಗೆ ಮೊದಲನೆಯದಾಗಿ ನೀವು ತಿಳಿಯಬಹುದು ಒಂದು ವೇಳೆ ಫೋನ್ ಈ ರೀತಿ ತನ್ನ ಸ್ಥಳ ಬದಲಾವಣೆ ಮಾಡಿದರೆ ಎಕ್ಸ್ ಆಕ್ಸಿಸ್ ಚಲಿಸುತ್ತದೆ ನಿಮಗೆ ಎಕ್ಸ್ ಆಕ್ಸಿಸ್ನಲ್ಲಿ ಮಾಹಿತಿಯು ಸಿಗುತ್ತದೆ ನೀವು ಈ ದಿಕ್ಕಿನಲ್ಲಿ ಸುಂದರವಾದ ತರಂಗವು ಹೋಗುವುದನ್ನು ನೋಡಬಹುದು ಒಂದು ರೀತಿಯ ಸೈನು ಸೋಯಿಡಲ್ ಪ್ರಕ್ರಿಯೆ ಇಲ್ಲಿ ನಡೆಯುತ್ತದೆ ಈ ದಿಕ್ಕಿನಲ್ಲಿ ಒಂದು ಉತ್ತಮವಾದ ತರಂಗವು ಸಿಗುತ್ತದೆ ಒಂದು ವೇಳೆ ಫೋನ್ ಈ ದಿಕ್ಕಿನಲ್ಲಿ ಹೋದರೆ ನಂತರ ವೈ ಆಕ್ಸಿಸ್ ಪ್ರಬಲವಾಗುತ್ತದೆ ಒಂದು ವೇಳೆ ನೀವು ಟೆಕ್ಸ್ಟಿಂಗ್ ಮೋಡ್ನಲ್ಲಿ ಮುಂದೆ ಹೋದರೆ ಜೆಡ್ ಆಕ್ಸಿಸ್ ಚಲಿಸುತ್ತದೆ ಈಗ ನೀವು ಫೋನ್ಅನ್ನು ಕೈಯಲ್ಲಿ ಈ ರೀತಿ ಹಿಡಿದುಕೊಂಡಿದ್ದೀರಿ ಮತ್ತು ನೀವು ನಡೆಯುತ್ತಿರುವಿರಿ ಎಂದು ಕಲ್ಪನೆ ಮಾಡೋಣ ಈಗ ನೀವು ಸ್ವಲ್ಪ ಹಿಂದೆ ಹೋದರೆ ಏನಾಗುತ್ತದೆ ವೈ ಆಕ್ಸಿಸ್ ಮೇಲೆ ಕೆಳಗೆ ಹೋಗುತ್ತದೆ ಕ್ಷಮಿಸಿ ಇದು ಜೆಡ್ ಆಕ್ಸಿಸ್ ಆಗಿದೆ ಇದು ನಿಜವಾಗಿ ವೈ ಆಕ್ಸಿಸ್ ಆಗಿದೆ ಕ್ಷಮಿಸಿ ಇದು ವೈ ಆಕ್ಸಿಸ್ ಆಗಿದೆ ಮತ್ತು ಇದು ಜೆಡ್ ಆಕ್ಸಿಸ್ ಆಗಿದೆ ಮತ್ತು ಇದು ಎಕ್ಸ್ ಆಕ್ಸಿಸ್ ಆಗಿದೆ ಅಲ್ಲಿ ಯಾಕೆ ಅಷ್ಟು ಚಲನೆಯಿಲ್ಲ ಜೆಡ್ ಮೇಲೆ ಕೆಳಗೆ ಹೋಗುತ್ತಾ ಚಲಿಸುತ್ತಿರುತ್ತದೆ ನಿಮ್ಮ ಸೊಂಟದ ಚಲನವಲನ ಆಗುವಾಗ ನೀವು ನಡೆದಾಡುತ್ತಿರುವಿರಿ ಎಂದು ಕಲ್ಪನೆ ಮಾಡೋಣ ಮತ್ತು ಪ್ರತಿ ಬಾರಿ ನೀವು ಚಲಿಸುವಾಗ ಜೆಡ್ ಆಕ್ಸಿಸ್ ಮೇಲೆ ಕೆಳಗೆ ಹೋಗುತ್ತದೆ ಹಾಗಾಗಿ ನೀವು ಉತ್ತಮವಾದ ತರಂಗವನ್ನು ನೋಡಬಹುದು ಮತ್ತು ನೀವು ಆ ತರಂಗವನ್ನು ಅರ್ಥ ಮಾಡಿಕೊಳ್ಳಬಹುದು ಆದ್ದರಿಂದ ನನ್ನಲ್ಲಿ ಗರಿಷ್ಠ ಕನಿಷ್ಠ ಗರಿಷ್ಠ ಕನಿಷ್ಠ ಗರಿಷ್ಠ ಕನಿಷ್ಠವಿದೆ ಕೆಲವು ಮೌಲ್ಯಗಳು ಗರಿಷ್ಠ ಕನಿಷ್ಠ ಗರಿಷ್ಠ ಕನಿಷ್ಠ ಹೋಗುತ್ತಿರುತ್ತವೆ ಮತ್ತು ಒಂದು ವೇಳೆ ನೀವು ಗರಿಷ್ಠ ಮತ್ತು ಕನಿಷ್ಠದ ದೂರವನ್ನು ಕಂಡು ಹಿಡಿದರೆ ನೀವು ಸಮಯದೊಂದಿಗೆ ಉತ್ತಮವಾಗಿ ನಕ್ಷೆಯನ್ನು ಬರೆಯಬಹುದು ಮತ್ತು ಆ ನಕ್ಷೆಯಿಂದ ನೀವು ಫೋನ್ನ ಮಾಲೀಕರು ಎಷ್ಟು ಹೆಜ್ಜೆಯನ್ನು ಹಾಕಿದ್ದಾರೆ ಎಂದು ಕಂಡುಹಿಡಿಯಬಹುದು ಅದನ್ನು ನೀವು ಮಾಡಬಹುದು ಆದರೆ ಇಲ್ಲಿ ನೇರವಾದ ಹೆಜ್ಜೆಯ ಸಮಸ್ಯೆಯಾಗುವುದಿಲ್ಲ ಆದರೆ ದೊಡ್ಡ ಹೆಜ್ಜೆ ಹಾಕಿ ಜಿಗಿದಾಗ ಅವನು ಇಲ್ಲವೇ ಅವಳು ಎಷ್ಟು ದೂರ ಚಲಿಸಿದ್ದಾರೆ ಎಂಬುವುದು ಇಲ್ಲಿ ಪ್ರಶ್ನೆಯಾಗುತ್ತದೆ ನೀವು 5 ಹೆಜ್ಜೆಯನ್ನು ತೆಗೆದುಕೊಂಡಿರಬಹುದು ಇಲ್ಲವೇ 10 ಹೆಜ್ಜೆಯನ್ನು ತೆಗೆದುಕೊಂಡಿರಬಹುದು ಇದು ಅಂತ್ರೋಪೋಮೆಟ್ರಿಕ್ ಮಾಹಿತಿಯಾಗುತ್ತದೆ ಅಂದರೆ ನಿಮಗೆ ಒಬ್ಬನ ವೈಯಕ್ತಿತ ಉದ್ದದ ಮಾಹಿತಿಯು ಲಭ್ಯವಿದ್ದರೆ ನೀವು ಹೆಚ್ಚು ಕಡಿಮೆ ಅವರು ಜಿಗಿದ ದೊಡ್ಡ ಹೆಜ್ಜೆಯ ಉದ್ದವನ್ನು ಅಂದಾಜು ಮಾಡಬಹುದು ಇದು ಒಂದು ಭಾಗವಾಗಿದೆ ಆದರೆ ಇದನ್ನು ನೀವು ಸಾಫ್ಟ್ವೇರ್ನಲ್ಲಿ ಹೇಗೆ ಮಾಡುತ್ತೀರಿ ಇದನ್ನು ಫೋನ್ ನಲ್ಲಿ ಹೇಗೆ ಮಾಡುತ್ತೀರಿ ಇದನ್ನು ಸಂವೇದಕ ಬಳಸಿ ಹೇಗೆ ಮಾಡುತ್ತೀರಿ ಈ ಕಾಗದವು ನಿಮಗೆ ಇದರ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡುತ್ತದೆ ಈ ಕಾಗದವನ್ನು ನೋಡಿ ನಿಮಗೆ ನೇರವಾದ ಹೆಜ್ಜೆಯನ್ನು ಹೇಗೆ ಪತ್ತೆಹಚ್ಚುವುದು ಎಂದು ತಿಳಿದಿದೆ ನೀವು ಅದೇ ರೀತಿ ದೊಡ್ಡ ಹೆಜ್ಜೆಯ ದೂರವನ್ನು ಕೂಡ ಅಂದಾಜು ಮಾಡಬಹುದು ಇವೆರಡೂ ಬಹಳ ಮುಖ್ಯವಾದ ವಿಚಾರಗಳು ಈಗ ನಾನು ನಮ್ಮ ಪ್ರಯೋಗಾಲಯದ ಪ್ರವೀಣ್ ರಾಮಸ್ವಾಮಿ ಅವರು ಸಿದ್ಧಪಡಿಸಿದ ಒಂದು ರೀತಿಯ ಸಣ್ಣ ದಾಖಲೆಯನ್ನು ನಿಮ್ಮ ಮುಂದಿಡುತ್ತೇನೆ ಮತ್ತು ನಾವು ಚರ್ಚೆ ಮಾಡಿದಂತೆ ಇಂತಹ ಹಲವಾರು ವಸ್ತುಗಳನ್ನು ಅದು ಸಂಪರ್ಕಮಾಡುವುದನ್ನು ನಾವು ನೋಡೋಣ ಮತ್ತು ನಾನು ಈ ಉಪಯೋಗಗಳ ಸವಾಲುಗಳನ್ನು ಅಂತಿಮಗೊಳಿಸುತ್ತೇನೆ ಮತ್ತು ನಾನು ನಿಮ್ಮ ಆಲೋಚನೆಗೆ ಪರಿಹಾರವನ್ನು ಒದಗಿಸುತ್ತೇನೆ ಮತ್ತು ನೀವು ಐಎಮ್ಯೂಅನ್ನು ಬಳಸಿ ಸಂಪೂರ್ಣವಾದ ಒಳಾಂಗಣ ಸ್ಥಳೀಕರಣ ಉಪಯೋಗವನ್ನು ಹೇಗೆ ನಿರ್ಮಾಣ ಮಾಡಬಹುದೆಂದು ತಿಳಿಸುತ್ತೇನೆ ಈಗ ನಾವು ಪ್ರವೀಣ್ ಅವರು ಸಿದ್ಧಪಡಿಸಿದ ಈ ಸಣ್ಣ ದಾಖಲೆಯನ್ನು ನೋಡೋಣ ಈ ದಾಖಲೆಯು ನಾನು ನಿಮಗೆ ಈ ಚಿತ್ರದಲ್ಲಿ ತೋರಿಸಿದ ಈ ಕಾಗದದ ಸಾರಾಂಶವಾಗಿದೆ ಇದನ್ನು ನಾನು ಈ ಚಿತ್ರದಲ್ಲಿ ಈಗಾಗಲೇ ನಿಮಗೆ ವಿವರಿಸಿದ್ದೇನೆ ಈಗ ಈ ಪರದೆಗೆ ಹಿಂದಿರುಗಿ ನಮ್ಮ ಗಮನವನ್ನು ಹೆಜ್ಜೆ ಪತ್ತೆಹಚ್ಚುವುದರ ಬಗ್ಗೆ ಕೇಂದ್ರೀಕರಿಸೋಣ ಮೂಲಭೂತವಾಗಿ ಜಿಗಿತದ ದೊಡ್ಡ ಹೆಜ್ಜೆ ಅಥವಾ ನೇರವಾದ ಹೆಜ್ಜೆಯು ನಮಗೆ ಒಬ್ಬರು ನಿಜವಾಗಿ ಆಕ್ರಮಿಸಿದ ದೂರವನ್ನು ತಿಳಿಸುತ್ತದೆ ಈ ಕಾಗದವು ವೆಯಿನ್ಬೆರ್ಗ್ ವಿಧಾನವನ್ನು ಬಳಸುವುದರ ಬಗ್ಗೆ ಹೇಳುತ್ತದೆ ಮೂಲಭೂತವಾಗಿ ವೆಯಿನ್ಬೆರ್ಗ್ ವಿಧಾನವು ವರ್ಟಿಕಲ್ ಬೌನ್ಸ್ ತತ್ವದ ಮೇಲೆ ಆಧಾರಿತವಾಗಿದೆ ಇದರ ಪ್ರಕಾರ ಪ್ರತಿಯೊಬ್ಬನ ಕಾಲಿನ ಹೆಜ್ಜೆಯು ಆ ವ್ಯಕ್ತಿಯ ಜಿಗಿತದ ದೊಡ್ಡ ಹೆಜ್ಜೆಯ ಉದ್ದಕ್ಕೆ ನೇರವಾಗಿ ಸಂಬಂಧವನ್ನು ಹೊಂದಿದೆ ಇದು ಬಹಳ ಸುಂದರವಾದ ಕಾಗದವಾಗಿದೆ ಹಾಗೂ ನೀವು ಅದನ್ನು ಓದಬೇಕು ಈ ಬೌನ್ಸ್ಅನ್ನು ಪ್ರತಿ ಹೆಜ್ಜೆಯ ಗರಿಷ್ಠದ ವ್ಯತ್ಯಾಸದಿಂದ ಲೆಕ್ಕಾಚಾರ ಮಾಡುತ್ತಾರೆ ವೆಯಿನ್ಬೆರ್ಗ್ ನೆಗೆತದ ಉದ್ದವನ್ನು ಗರಿಷ್ಠ ಮತ್ತು ಕನಿಷ್ಠದ ನಡುವಿನ ವ್ಯತ್ಯಾಸದ ಕಾರ್ಯವಾಗಿ ಪರಿಗಣನೆ ಮಾಡಿದ್ದಾರೆ ಲಂಬವಾದ ಅಕ್ಸೆಲೆರೇಷನ್ನ ಸ್ಥಳಾಂತರದ ಗರಿಷ್ಠವು ಮೂಲಭೂತವಾಗಿ ಒಂದು ಹೆಜ್ಜೆಯ ಸೊಂಟದ ಲಂಬವಾದ ಅಕ್ಸೆಲೆರೇಷನ್ ಆಗಿದೆ ಈ ವಿಧಾನದಲ್ಲಿ ಯಾವುದೇ ಸಮಗ್ರತೆ ಬೇಕೆಂದಿಲ್ಲ ಮತ್ತು ಅದು ಡ್ರಿಫ್ಟ್ ದೋಷವನ್ನು ತಪ್ಪಿಸುತ್ತದೆ ಮತ್ತು ಅದು ಬಹಳ ಉತ್ತಮವಾಗಿದೆ ಈಗ ಈಸಿಜಿಯನ್ನು ಒಳಗೊಂಡು ಹಲವಾರು ಉಪಯೋಗಗಳಲ್ಲಿ ಗರಿಷ್ಠ ಪತ್ತೆಹಚ್ಚುವ ಆಲ್ಗೊರಿತಮ್ಅನ್ನು ಬಳಸುತ್ತಾರೆ ವೈದ್ಯಕೀಯ ಈಸಿಜಿ ಸಹ ಒಂದು ರೀತಿಯ ಗರಿಷ್ಠ ಪತ್ತೆಹಚ್ಚುವುದನ್ನು ಬಳಕೆ ಮಾಡುತ್ತದೆ ಮತ್ತು ಅದು ನೇರವಾಗಿದೆ ಗರಿಷ್ಠ ಪತ್ತೆಹಚ್ಚುವ ಆಲ್ಗೊರಿತಮ್ಅನ್ನು ಈ ಗರಿಷ್ಠವನ್ನು ಪತ್ತೆಹಚ್ಚಲು ಲಂಬವಾದ ಅಕ್ಸೆಲೆರೇಷನ್ ಮಾಪನಕ್ಕೆ ಅನ್ವಯಿಸುತ್ತಾರೆ ಇದು ಪ್ರವೀಣ್ ಅವರು ಗೂಗುಲ್ ನೆಕ್ಸಾಸ್5 ರಲ್ಲಿ ನಿಜವಾಗಿ ಪ್ರಯೋಗ ಮಾಡಿರುವ ಸ್ನಾಪ್ ಷಾಟ್ ಆಗಿದೆ ಇದು ಅವರಿಗೆ ಜೆಡ್ ಆಕ್ಸಿಸ್ನಲ್ಲಿ ಲಭಿಸಿದೆ ಎಕ್ಸ್ ಆಕ್ಸಿಸ್ನಲ್ಲಿ ನೀವು ಸಮಯವನ್ನು ನೋಡಬಹುದು ವೈ ಆಕ್ಸಿಸ್ ನೀವು ಅಕ್ಸೆಲೆರೇಷನ್ಅನ್ನು ನೋಡಬಹುದು ಮತ್ತು ಪ್ರತಿ ಬಾರಿ ಅಲ್ಲಿ ಒಬ್ಬರು ಮುಂದೆ ಹೆಜ್ಜೆಯನ್ನು ತೆಗೆದುಕೊಂಡಾಗ ಅಲ್ಲಿ ಗರಿಷ್ಠತೆ ಮತ್ತು ಕನಿಷ್ಠತೆ ಇರುತ್ತದೆ 1 ಮತ್ತು 2 ಕನಿಷ್ಠತೆಯಿರುತ್ತದೆ ಮತ್ತು ಅದು ನಿಜವಾಗಿ ಹೆಜ್ಜೆಯಾಗುತ್ತದೆ ಮತ್ತು ನೀವು ಗರಿಷ್ಠ ಕನಿಷ್ಠ ಗರಿಷ್ಠ ಕನಿಷ್ಠ ಗರಿಷ್ಠ ಕನಿಷ್ಠ ಮತ್ತು ಇವೆಲ್ಲವೂ ಮೂಲಭೂತವಾಗಿ ಹೆಜ್ಜೆಯಾಗುತ್ತದೆ ಅದು ಏ ಸ್ಥಳದಿಂದ ಪ್ರಾರಂಭವಾಗಿ ಬಿ ಸ್ಥಳಕ್ಕೆ ಹೋಗುತ್ತದೆ ಅಲ್ಲಿಂದ ಸಿ ಸ್ಥಳವನ್ನು ತಲುಪುತ್ತದೆ ಇಲ್ಲಿಂದ ಹಿಂದೆ ಹೋಗಿ ಈ ಚಿತ್ರವನ್ನು ಮರು ಬಿಡಿಸೋಣ ಇದು ನಿಮಗೆ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಏ ಆಗಿದೆ ಇದು ಬಿ ಮತ್ತು ಇದು ಸಿ ಆಗಿದೆ ಇದು ಏ ಆಗಿದೆ ನಾನು 3 ಗುಂಡುಗಳನ್ನು ತೋರಿಸಿದ್ದೇನೆ ಇದು ಬಿ ಮತ್ತು ಇದು ಸಿ ಆಗಿದೆ ಇಲ್ಲಿ ಒಬ್ಬರು ನಡೆದಾಡುತ್ತಿರುವುದನ್ನು ನೀವು ನೋಡಬಹುದು ಇದನ್ನು ಸ್ವಲ್ಪ ಬಣ್ಣಮಯವಾಗಿಸಲು ನಾನು ಇದನ್ನು ಈ ರೀತಿ ತೋರಿಸುತ್ತೇನೆ ಇಲ್ಲಿ ಪ್ರತಿಯೊಂದು ಒಂದು ಹೆಜ್ಜೆಯಾಗಿದೆ ಮತ್ತು ಇದು ನೀವು ಅಳೆಯಬೇಕಾದ ಜಿಗಿತದ ಉದ್ದವಾಗಿದೆ ಮತ್ತು ಇಲ್ಲಿ ಸಣ್ಣ ಮೃತ ವಲಯ ಇದೆ ಅಂದರೆ ಅವನು ತಿರುಗುವ ಸಮಯದಲ್ಲಿ ಯಾವುದೇ ಹೆಜ್ಜೆ ಇಲ್ಲದೆ ಇರುವುದರಿಂದ ಅಲ್ಲಿ ಯಾವುದೇ ಅಕ್ಸೆಲೆರೇಷನ್ ಇರುವುದಿಲ್ಲ ಮತ್ತು ಅದಾದ ಮೇಲೆ ಅವನು ಅಥವಾ ಅವಳು ನಿರ್ದಿಷ್ಟ ಸ್ಥಳ ಸಿಗೆ ನಡೆಯಲು ಪ್ರಾರಂಭಿಸುತ್ತಾರೆ ಈಗ ಪರದೆಗೆ ಹಿಂದಿರುಗಿ ಹೋಗೋಣ ಪ್ರವೀಣ್ ಅವರು ಸೆರೆಹಿಡಿದ ಮಾಹಿತಿಯು ಇಲ್ಲಿ ನಿಖರವಾಗಿ ಪ್ರತಿಫಲನವಾಗುತ್ತಿರುವುದನ್ನು ನೀವು ನೋಡಬಹುದು ಈಗ ನೀವು ಈ ಮಾಹಿತಿಯನ್ನು ಬಳಸಿ ಜಿಗಿತದ ಉದ್ದ ಮತ್ತು ಹೆಜ್ಜೆಯ ಎಣಿಕೆಯನ್ನು ಲೆಕ್ಕಾಚಾರ ಮಾಡಬೇಕು ಇದಕ್ಕೆ ನೀವು ನಾನು ಉಲ್ಲೇಖಿಸಿದ ಕಾಗದವನ್ನು ಬಳಸಬಹುದು ಇಲ್ಲಿ ಈ ಸಣ್ಣ ಸಮೀಕರಣ ಜಿಗಿತದ ಉದ್ದವನ್ನು ನೀಡುತ್ತದೆ ಇಲ್ಲಿ ಮೂಲಭೂತವಾಗಿ ಕೆ ಅಂದರೆ ಕ್ಯಾಲಿಬ್ರೇಟಿಂಗ್ನ ಸ್ಥಿರ ಸಂಖ್ಯೆಯಾಗಿದೆ ಇದನ್ನು ನೀವು ಹತ್ತು ನೂರಾರು ಇಲ್ಲವೇ ಸಾವಿರಾರು ವೀಕ್ಷಣೆಯನ್ನು ಆಧಾರಿಸಿ ಪ್ರಯೋಗವನ್ನು ಮಾಡಿ ಕಂಡುಹಿಡಿಯಬೇಕು ನಿಮಗೆ ನಕ್ಷೆಯಿಂದ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳು ಸಿಗುತ್ತವೆ ಅಲ್ಲಿ 2 ಕನಿಷ್ಠವಿರುತ್ತದೆ ಕನಿಷ್ಠ 1 ಮತ್ತು ಕನಿಷ್ಠ 2 ಅದರಲ್ಲಿ ನೀವು ಕನಿಷ್ಠ 1 ಅನ್ನು ಬಳಸಿ ಮತ್ತು ಅಲ್ಲಿ ಗರಿಷ್ಠತೆಯಿರುತ್ತದೆ ಅದನ್ನು ಬಳಸಿ ಜಿಗಿತದ ಉದ್ದವನ್ನು ಕಂಡುಹಿಡಿಯಿರಿ ಅದು ನಿಮಗೆ ಸ್ವಲ್ಪ ನಿಖರವಾದ ಫಲಿತಾಂಶವನ್ನು ನೀಡುತ್ತದೆ ಇದು ಒಂದು ಭಾಗವಾಗಿದೆ ಇನ್ನೊಂದು ವಿಚಾರಕ್ಕೆ ನಾನು ನಿಮಗೆ ಇಲ್ಲಿ ಇನ್ನೊಂದು ಚಿತ್ರವನ್ನು ತೋರಿಸುತ್ತೇನೆ ಇಲ್ಲಿ ಫೋನ್ ಸಂಪೂರ್ಣವಾಗಿ ಟೆ ಕ್ಸ್ಟಿಂಗ್ ಮಾದರಿಯಲ್ಲಿ ಇದೆ ಎಂದು ನಾವು ಪರಿಗಣಿಸಿದ್ದೇವೆ ಅಂದರೆ ಕೇವಲ ಜೆಡ್ ಆಕ್ಸಿಸ್ ಅನ್ನು ಸೆರೆಹಿಡಿಯಲಾಗಿದೆ ಮತ್ತು ಉಳಿದವೆಲ್ಲವೂ ಸಂತೋಷವಾಗಿದೆ ಆದರೆ ಒಬ್ಬರು ಎಂದಿಗೂ ಟೆ ಕ್ಸ್ಟಿಂಗ್ ಮಾದರಿಯಲ್ಲಿ ಇರುತ್ತಾರೆ ಎಂದು ನಿರೀಕ್ಷೆ ಮಾಡಬೇಡಿ ಅವನು ನಿಜವಾಗಿ ಫೋನ್ಅನ್ನು ತೆಗೆದುಕೊಳ್ಳಬಹುದು ಇಲ್ಲಿವರೆಗೆ ನಾವು ಟೆ ಕ್ಸ್ಟಿಂಗ್ ಮಾದರಿಯನ್ನು ನೋಡಿದೆವು ಒಂದು ವೇಳೆ ಅವನು ಅಥವಾ ಅವಳು ಟೆ ಕ್ಸ್ಟಿಂಗ್ ಮಾದರಿಯಿಂದ ಹಠಾತ್ ಆಗಿ ನಡೆಯಲು ಪ್ರಾರಂಭಿಸಿದರೆ ಏನಾಗುತ್ತದೆ ಆದ್ದರಿಂದ ಡೈನಮಿಕ್ ಆಗಿ ನೀವು ಅಕ್ಸೆಲೆರೋಮೀಟರ್ನಿಂದ ಬರುವ ಇನ್ನೊಂದು ಸಹಿಗೆ ಬದಲಾಗಲು ಶಕ್ತರಿರಬೇಕು ಮತ್ತು ಆ ಸಹಿಯ ವಿಶ್ಲೇಷಣೆಯನ್ನು ನೀವು ಮಾಡಬೇಕು ನೀವು ಹೆಜ್ಜೆಯ ಎಣಿಕೆ ಮತ್ತು ಜಿಗಿತದ ದೂರವನ್ನು ಅಂದಾಜು ಮಾಡಬಹುದು ಮತ್ತು ಅವನು ಸ್ವಿಂಗಿಂಗ್ನಿಂದ ಓಡಲು ಪ್ರಾರಂಭಿಸಬಹುದು ಮತ್ತು ಇನ್ನೊಮ್ಮೆ ಗೊತ್ತು ಗುರಿಯಿಲ್ಲದ ಫೋನ್ನ ಆಕ್ಸಿಸ್ ಸಂಪೂರ್ಣವಾಗಿ ಕದಡುತ್ತದೆ ಮತ್ತು ಇನ್ನೊಮ್ಮೆ ನೀವು ಸಹಿಯನ್ನು ಪಡೆದು ಓಡುವ ರೀತಿಯನ್ನು ಪತ್ತೆಹಚ್ಚಲು ಸಾಧ್ಯವಾಗಬೇಕು ಮತ್ತು ಅಲ್ಲಿಂದ ನೀವು ಇನ್ನೊಮ್ಮೆ ಹೆಜ್ಜೆಯ ಮತ್ತು ಜಿಗಿತದ ದೂರವನ್ನು ಅಂದಾಜು ಮಾಡಲು ಸಾಧ್ಯವಾಗಬೇಕು ಮತ್ತು ಅಲ್ಲಿಂದ ನೀವು ಮನುಷ್ಯನನ್ನು ಕಟ್ಟಡದ ಒಳಗೆ ಸೀಮಿತಗೊಳಿಸಲು ಸಮರ್ಥರಾಗುತ್ತೀರಿ ಹಾಗಾಗಿ ಅದು ಇನ್ನೊಂದು ವಿಚಾರವಾಗಿದೆ ಈಗ ನಾವು ಅಲ್ಲಿ ಸ್ವಲ್ಪ ವಿಚಾರಗಳನ್ನು ಮಾಡಿದೆವು ಈಗ ನಾವು ಪರದೆಗೆ ಹಿಂದೆ ಹೋಗೋಣ ಅದು ಎಡ ಬದಿಯಲ್ಲಿ ಯಾವುದೇ ಚಲಾವಣೆ ಇಲ್ಲ ಎಂದು ಕೇಂದ್ರೀಕರಿಸುತ್ತಿದೆ ನಿಮ್ಮ ಬಲ ಬದಿಯಲ್ಲಿ ಟೆಕ್ಸ್ಟಿಂಗ್ ಇದೆ ಮತ್ತು ಟೆಕ್ಸ್ಟಿಂಗ್ ನಿಂದ ಸ್ವಿಂಗಿಂಗ್ ಮೋಡ್ಅನ್ನು ಸ್ವಯಂಚಾಲಿತವಾಗಿ ಪತ್ತೆ ಹಚ್ಚುತ್ತದೆ ನೀವು ಸಹಿಯು ಸ್ವಲ್ಪ ಬದಲಾವಣೆಯಾಗಿರುವುದನ್ನು ನೋಡಬಹುದು ಮತ್ತು ಖಂಡಿತವಾಗಿ ನೀವು ಹೇಗೆ ವಿವಿಧ ಆಕ್ಸಿಸ್ಅನ್ನು ಸೆರೆಹಿಡಿಯುತ್ತೀರಿ ಎಂದು ನಾನು ನಿಮಗೆ ನಿರ್ಧರಿಸಲು ಬಿಡುತ್ತೇನೆ ಮತ್ತೊಮ್ಮೆ ಈ ಚಿತ್ರದಲ್ಲಿ ಎಕ್ಸ್ ಆಕ್ಸಿಸ್ ಸಮಯವಾಗಿದೆ ವೈ ಆಕ್ಸಿಸ್ ಅಕ್ಸೆಲೆರೇಷನ್ ಆಗಿದೆ ಇದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಲ್ಲಿ ಇದೆ ನೀವು ಕೆಳಗೆ ಈ ದಾಖಲೆಗೆ ಬಂದರೆ ನೀವು ಆಪ್ಅನ್ನು ನಿರ್ಮಾಣ ಮಾಡಬಹುದು ಮತ್ತು ನಂತರ ನೀವು ನಿಜವಾಗಿ ದೂರವನ್ನು ಕಂಡುಹಿಡಿಯಬಹುದು ಹಾಗಾಗಿ ಇದು ಐಎಮ್ಯೂ ಹಾಗೂ ಸಂವೇದಕದಂತೆ ಸೆಲ್ ಫೋನ್ಅನ್ನು ಒಳಾಂಗಣದ ಸ್ಥಳೀಕರಣ ಉದ್ದೇಶಕ್ಕೆ ಹೇಗೆ ಬಳಸಬಹುದೆಂಬ ಸಂಕ್ಷಿಪ್ತವಾದ ವಿವರವನ್ನು ನೀಡುತ್ತದೆ ನಾನು ಕೆಲವು ಸವಾಲಿನೊಂದಿಗೆ ಪ್ರತಿಯೊಂದರ ಸಾರಾಂಶವನ್ನು ಹೇಳುತ್ತೇನೆ ಎಂದು ಹೇಳಿದ್ದೆನು ಸವಾಲುಗಳೆಂಬ ಮುಕ್ತ ಚಿಂತನೆಯು ನೀವು ಅದನ್ನು ಪರಿಹರಿಸಿ ನಿಜವಾಗಿ ಒಂದು ಆಪ್ ಅನ್ನು ನಿರ್ಮಾಣ ಮಾಡಲು ನಿಮ್ಮನ್ನು ಸಿದ್ದಪಡಿಸುತ್ತದೆ ಹಾಗಾದರೆ ಸವಾಲುಗಳೆಂದರೇನು ಮೊದಲಿನ ವಿಚಾರವೆಂದರೆ ಉನ್ನತ ಮಟ್ಟದ ಫೋನ್ಗೆ ಸಂಯೋಜನೆ ಮಾಡಿದ ಉತ್ತಮವಾದ ಐಎಮ್ಯೂಗಳು ಕೂಡ ನಿರಂತರವಾಗಿ ಗದ್ದಲವನ್ನುಂಟು ಮಾಡುತ್ತದೆ ಎಂದು ನೀವು 100 ಶೇಕಡ ಖಚಿತವಾಗಿರಬೇಕು ಪ್ರತಿ ಹಂತದಲ್ಲಿ ಗದ್ದಲವು ಬರುತ್ತಿರುವುದನ್ನು ನೀವು ಇಲ್ಲಿ ನೋಡಬಹುದು ಆದ್ದರಿಂದ ಎಂಬೆಡೆಡ್ ವ್ಯವಸ್ಥೆಯಲ್ಲಿ ಗದ್ದಲವನ್ನು ಕಡಿಮೆಗೊಳಿಸುವುದು ಇಲ್ಲಿ ಬಹಳ ಮುಖ್ಯವಾಗಿದೆ ಅಕ್ಸೆಲೆರೋಮೀಟರ್ ಮತ್ತು ಐಎಮ್ಯೂ ಬಹಳ ಗದ್ದಲವನ್ನುಂಟು ಮಾಡುತ್ತದೆ ಆದ್ದರಿಂದ ಅದರ ಕಡೆ ನೀವು ಗಮನ ಹರಿಸಬೇಕು ಅದನ್ನು ನೀವು ಉತ್ತಮವಾದ ಫಿಲ್ಟರ್ನ ಸಹಾಯದಿಂದ ಕಡಿಮೆ ಮಾಡಬಹುದು ನೀವು ವಿವಿಧ ರೀತಿಯ ಫಿಲ್ಟರ್ಅನ್ನು ಪರಿಗಣಿಸಬೇಕಾಗಬಹುದು ನೀವು ಮೊದಲು ಕಚ್ಚಾ ಮಾಹಿತಿಯನ್ನು ಪಡೆಯಬೇಕು ಎಂದು ನಾನು ಸಲಹೆ ನೀಡುತ್ತೇನೆ ಮಾಹಿತಿಯನ್ನು ಪಡೆಯಲು ಕಾರ್ಯವಿಧಾನವನ್ನು ಹುಡುಕಿ ನಂತರ ಅದನ್ನು ಮ್ಯಾಟ್ ಲ್ಯಾಬ್ನಂತಹ ಉತ್ತಮ ಘಟಕದ ಒಳಗೆ ಹಾಕಿರಿ ಅಲ್ಲಿ ವಿವಿಧ ಫಿಲ್ಟರ್ ಅನ್ನು ಪ್ರಯತ್ನಿಸಿ ಮತ್ತು ಅಲ್ಲಿ ನಿಮಗೆ ಯಾವುದು ನಿಖರವಾಗಿ ಹೆಜ್ಜೆಯ ದೂರ ಮತ್ತು ನೆಗೆತದ ದೂರದ ಅಂದಾಜನ್ನು ನೀಡುತ್ತದೆ ಎಂದು ನೋಡಬೇಕು ನಿಮಗೆ ಸೂಕ್ತವಾದ ಹಲವು ಸಂಖ್ಯೆಯ ಫಿಲ್ಟರ್ಅನ್ನು ನೀವು ಪ್ರಯತ್ನಿಸಬಹುದು ಇದು ಒಂದು ವಿಚಾರವಾಗಿದೆ ಇನ್ನೊಂದು ವಿಚಾರವೆಂದರೆ ನೀವು ಚಟುವಟಿಕೆಯನ್ನು ಪತ್ತೆಹಚ್ಚಲು ಸಮರ್ಥರಿರಬೇಕು ಅಂದರೆ ನೀವು ಟೆಕ್ಸ್ಟಿಂಗ್ ವಿಧಾನದಿಂದ ಸ್ವಿಂಗಿಂಗ್ ವಿಧಾನಕ್ಕೆ ಮತ್ತು ಅಲ್ಲಿಂದ ರನ್ನಿಂಗ್ ವಿಧಾನವನ್ನು ಪತ್ತೆಹಚ್ಚಲು ಸಮರ್ಥರಿರಬೇಕು ನೀವು ಪ್ರತಿಯೊಬ್ಬರ ಹೆಜ್ಜೆಯ ಉದ್ದ ಮತ್ತು ಹೆಜ್ಜೆಯ ಎಣಿಕೆ ಹಾಗೂ ಜಿಗಿತದ ಉದ್ದವನ್ನು ಅಂದಾಜು ಮಾಡಿ ಪತ್ತೆ ಹಚ್ಚುವುದು ಇನ್ನೊಂದು ಕಠಿಣವಾದ ವಿಚಾರವಾಗಿದೆ ಅದಾದ ಮೇಲೆ ನೀವು ಸ್ಥಳೀಕರಣ ಮಾಡಬಹುದು ಚಟುವಟಿಕೆಯನ್ನು ಪತ್ತೆಹಚ್ಚುವುದು ಎರಡನೆಯ ಸವಾಲಾಗಿದೆ ಮೂರನೆಯ ವಿಚಾರ ನೀವು ಪ್ರಾಕೃತಿಕವಾಗಿ ಬಲ ಗೈ ಆಗಿರುವಿರೇ ಅಥವಾ ಎಡ ಗೈ ಆಗಿರುವಿರೇ ಎಂಬುವುದಾಗಿರುತ್ತದೆ ನೀವು ಟೆಕ್ಸ್ಟಿಂಗ್ ಅನ್ನು ಎಡ ಗೈಯಲ್ಲಿ ಮಾಡುತ್ತೀರಿಯೇ ಅಥವಾ ಬಲ ಗೈಯಲ್ಲಿ ಮಾಡುತ್ತೀರಿಯೇ ಹಾಗೂ ಮುಂತಾದ ವಿಚಾರಗಳು ಪ್ರಮುಖವಾಗುತ್ತದೆ ಆದ್ದರಿಂದ ಅಂತಿಮವಾಗಿ ಹೆಜ್ಜೆಯನ್ನು ಪತ್ತೆಹಚ್ಚುವುದು ಹೆಜ್ಜೆಯನ್ನು ಎಣಿಕೆ ಮಾಡುವುದು ಹಾಗೂ ಹೆಜ್ಜೆಯ ಉದ್ದವನ್ನು ಅಂದಾಜು ಮಾಡುವುದು ನಿಮ್ಮ ಉದ್ದೇಶವಾಗಿರುತ್ತದೆ ಕಣಗಳ ಫಿಲ್ಟರ್ಅನ್ನು ನೀವು ತಪ್ಪಿಸಲು ಆಗುವುದಿಲ್ಲ ಬದಲಾಗಿ ನೀವು ಅದರ ಬಳಕೆಯನ್ನು ಪರಿಗಣಿಸಬೇಕು ನೀವು ಕಣಗಳ ಫಿಲ್ಟರ್ಅನ್ನು ನೋಡಬೇಕು ಎಂದು ನಾನು ನಿಮ್ಮನ್ನು ಪ್ರೇರೇಪಿಸುತ್ತೇನೆ ಯಾಕೆಂದರೆ ನೀವು ನಡೆಯುವಾಗ ನಿಮ್ಮ ಎಡ ಮತ್ತು ಬಲ ಬದಿಯ ಗಡಿರೇಖೆ ಹಾಗೂ ನೀವು ನಿರ್ದಿಷ್ಟವಾಗಿ ಎಲ್ಲಿ ನಡೆಯುತ್ತಿದ್ದೀರಿ ಎಂದು ನಿಮಗೆ ತಿಳಿದಿರಬೇಕು ಅದನ್ನು ನೀವು ಸುಲಭವಾಗಿ ಸ್ಥಳೀಕರಣ ಮಾಡಬಹುದು ಒಂದು ವೇಳೆ ನಿಮ್ಮ ಕಾರಿಡಾರ್ನಲ್ಲಿ ವಿವಿಧ ಕಚೇರಿಗೆ ತೆರಳಲು ಹಲವು ಬಾಗಿಲುಗಳು ಇದ್ದರೆ ಒಂದು ವೇಳೆ ನಿಮಗೆ ಸರಿಯಾದ ನಕ್ಷೆ ತಿಳಿದಿಲ್ಲದಿದ್ದರೆ ನೀವು ಬೇರೆ ಕಚೇರಿಯನ್ನು ತಲುಪುವ ಸಾಧ್ಯತೆಯಿದೆ ಈ ಉಪಯೋಗವು ನೀವು ಒಂದು ಕಡೆ ತಲುಪಿ ನೇರವಾಗಿ ನಡೆಯುತ್ತಿದ್ದೀರಿ ಎಂದು ಭಾವಿಸುತ್ತದೆ ಹಾಗಾಗಿ ನೀವು ಈ ಕೋರ್ಸ್ನಲ್ಲಿ ಪಾರ್ಟಿಕಲ್ ಫಿಲ್ಟರ್ ಅನ್ನು ಬಳಸದಿದ್ದರೆ ತಪ್ಪಾದ ಅನುಷ್ಠಾನದೊಂದಿಗೆ ಕೊನೆಗೊಳ್ಳುತ್ತೀರಿ ಆದ್ದರಿಂದ ನೀವು ಒಂದು ವೇಳೆ ಕಚೇರಿ ಕಟ್ಟಡದ ಕಾರಿಡಾರ್ ಜಾಗದಲ್ಲಿ ಸ್ಥಳೀಕರಣವನ್ನು ಹುಡುಕುತ್ತಿದ್ದರೆ ಮುಖ್ಯವಾಗಿ ಕಾರಿಡಾರ್ನಲ್ಲಿ ಇರಲು ನಿಮಗೆ ಹೆಜ್ಜೆಯನ್ನು ಪತ್ತೆಹಚ್ಚುವ ಪಾರ್ಟಿಕಲ್ ಫಿಲ್ಟರ್ ಬೇಕಾಗುತ್ತದೆ ಇಲ್ಲಿ ತ್ರೇಶೋಲ್ಡ್ ಅಂದರೆ ಏನು ಗರಿಷ್ಠ ಪತ್ತೆ ಹಚ್ಚುವಿಕೆಯನ್ನು ನೀವು ಹೇಗೆ ಕಾರ್ಯಗತಗೊಳಿಸುತ್ತೀರಿ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನೀವು ಈ ಗರಿಷ್ಠವನ್ನು ಹೇಗೆ ಪತ್ತೆ ಹಚ್ಚುತ್ತೀರಿ ಆದ್ದರಿಂದ ಗರಿಷ್ಠ ಪತ್ತೆ ಹಚ್ಚುವಿಕೆ ಇಲ್ಲಿ ಬಹಳ ಮುಖ್ಯವಾಗುತ್ತದೆ ಇದು ಒಂದು ವಿಚಾರವಾಗಿದೆ ಅಂತಿಮವಾಗಿ ಈ ಕೆಳಗಿನ ಸ್ವಭಾವದ ಸಮಸ್ಯೆಗಳು ಕೂಡ ಕಂಡುಬರುತ್ತವೆ ನಾನು ಒಂದು ಕ್ಲಾಸಿಕ್ ಸಮಸ್ಯೆಯನ್ನು ನಿಮಗೆ ತೋರಿಸುತ್ತೇನೆ ನಿಮ್ಮ ಕೈಯಲ್ಲಿ ಫೋನ್ ಇರುತ್ತದೆ ಮತ್ತು ಹಠಾತ್ ಆಗಿ ಒಬ್ಬರು ನಿಮಗೆ ಕಟ್ಟಡದಲ್ಲಿ ಬೆಂಕಿ ಇದೆ ಎಂದು ಹೇಳುತ್ತಾರೆ ನೀವು ನಡುಗಲು ಪ್ರಾರಂಭಿಸುತ್ತಿರಿಯೇ ನೀವು ನಡುಗುವಾಗ ಯಾವುದೇ ಚಲನೆಯನ್ನು ಮಾಡುವುದಿಲ್ಲ ಆದರೆ ಹೆಜ್ಜೆಯ ಪತ್ತೆಹಚ್ಚುವಿಕೆ ನಿಜವಾಗಿ ಪ್ರಾರಂಭವಾಗಿದೆ ಆದ್ದರಿಂದ ಫೋನ್ ನಡುಗುತ್ತದೆ ಹಾಗಾಗಿ ನೀವು ಇಲ್ಲಿ ಬಹಳ ಮುಖ್ಯವಾದ ಅವಶ್ಯಕತೆಯಾದ ಚಲನೆಯ ಆರ್ಟಿಫ್ಯಾಕ್ಟ್ಅನ್ನು ತೆಗೆಯದಿದ್ದರೆ ನಿಮಗೆ ಅದನ್ನು ಪತ್ತೆಹಚ್ಚಲಾಗುವುದಿಲ್ಲ ಮತ್ತು ನಿಮಗೆ ಹೆಜ್ಜೆಯ ಸ್ಥಳೀಕರಣವನ್ನು ನಿಖರವಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನೀವು ಬಹಳ ವೇಗವಾಗಿ ಪತ್ತೆ ಹಚ್ಚಬೇಕು ನೀವು ಈ ಚಲನೆಯನ್ನು ತಪ್ಪಿಸಲು ಬಹಳ ವೇಗವಾಗಿ ಪತ್ತೆ ಹಚ್ಚಬೇಕು ಈಗ ಈ ಚಿತ್ರಣಕ್ಕೆ ಹಿಂದಿರುಗಿ ಇಲ್ಲಿ ಏ ಯಿಂದ ಬಿಗೆ ಬಿ ಯಿಂದ ಸಿಯ ಸ್ಥಳದ ದಿಕ್ಕಿಗೆ ಏನಾಯಿತು ನೀವು ಸ್ಥಳದ ದಿಕ್ಕನ್ನು ಬದಲಾಯಿಸಬಹುದು ಸ್ಥಳದ ದಿಕ್ಕು ಬದಲಾಗಿರುವುದರಿಂದ ಅಲ್ಲಿ ಹೆಜ್ಜೆಯ ಉದ್ದ ಮತ್ತು ಹೆಜ್ಜೆಯ ಎಣಿಕೆಯು ಕಾಣಿಸುವುದಿಲ್ಲ ಆದ್ದರಿಂದ ನೀವು ಹೇಗೆ ಕಂಡು ಹಿಡಿಯುತ್ತೀರಿ ಆದ್ದರಿಂದ ನೀವು ಒರಿಯೆಂಟೇಶನ್ ಸಂವೇದಕವನ್ನು ಆದಷ್ಟು ಪರಿಣಾಮಕಾರಿಯಾಗಿ ಬಳಸಬೇಕು ಆದ್ದರಿಂದ ಅದು ಬಹಳ ಮುಖ್ಯವಾಗಿದೆ ಎಂದು ನಾನು ಹೇಳುತ್ತೇನೆ ನೀವು ಟೆಕ್ಸ್ಟಿಂಗ್ ಮೋಡ್ ಅನ್ನು ಪ್ರಯತ್ನಿಸಬಹುದು ನೀವು ಅದನ್ನು ನಿರ್ಮಾಣ ಮಾಡಬಲ್ಲಿರಿ ಎಂದು ನಾನು ಖಚಿತವಾಗಿ ಹೇಳುತ್ತೇನೆ ಆದರೆ ನೀವು ಸ್ವಿಂಗಿಂಗ್ ಮೋಡ್ಗೆ ಹೋಗುವಾಗ ಬಹಳ ಕಷ್ಟಗಳು ಕಾಣಿಸಿಕೊಳ್ಳುತ್ತವೆ ಸ್ವಿಂಗಿಂಗ್ ಮೋಡ್ ಸುಲಭವಾಗಿರುವುದಿಲ್ಲ ಮತ್ತು ಬಹುಶಃ ರನ್ನಿಂಗ್ ಮೋಡ್ ಕಠಿಣವಾಗಿರುತ್ತದೆ ಹಾಗಾಗಿ ನಿರ್ದಿಷ್ಟ ಸ್ಥಳದ ದಿಕ್ಕಿನಲ್ಲಿ ಸರಳವಾದ ಟೆಕ್ಸ್ಟಿಂಗ್ ಮೋಡ್ ಸ್ವಿಂಗಿಂಗ್ ಮೋಡ್ ರನ್ನಿಂಗ್ ಮೋಡ್ ಅನ್ನು ಸಂಯೋಜನೆ ಮಾಡಿದರೆ ಅದು ಅತಿ ಕಠಿಣವಾಗಿರುತ್ತದೆ ಅದು ಕಠಿಣ ಸಮಸ್ಯೆಯಾಗಿದೆ ಅದನ್ನು ನಾವು ಮಾಡಬಹುದು ಅದು ಖುಷಿಯನ್ನು ನೀಡುತ್ತದೆ ಆದರೆ ಅದು ಸುಲಭವಿಲ್ಲ ಮತ್ತು ಅದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ನೀವು ಇಲ್ಲಿ ಸ್ಥಳೀಕರಣ ಮಾಡಬಹುದು ಎಂದು ನಾವು ನಿಮಗೆ ವಿವರಿಸಿಲ್ಲ ಆದರೆ ನಾವು ಇಲ್ಲಿ ನಕ್ಷೆಯನ್ನು ಸೃಷ್ಟಿಸುವುದರ ಬಗ್ಗೆ ನಿಮಗೆ ಹೇಳಿಲ್ಲ ಯಾಕೆಂದರೆ ಅದು ಪ್ರತ್ಯೇಕ ಚಟುವಟಿಕೆಯಾಗಿದೆ ಆದ್ದರಿಂದ ಇಲ್ಲಿ ನಮಗೆ ನಕ್ಷೆಯನ್ನು ಸೃಷ್ಟಿಸುವ ಸಾಧನದ ಅಗತ್ಯವಿದೆ ಆದ್ದರಿಂದ ನೀವು ನಕ್ಷೆಯ ಸೃಷ್ಟಿಯನ್ನು ಪ್ರತ್ಯೇಕವಾಗಿ ನೋಡಬೇಕು ಇಲ್ಲಿ ಪ್ರತಿ ಮಹಡಿಯು ಒಂದೇ ರೀತಿ ಕಾಣುತ್ತದೆ ನೀವು ಬಹುಮಹಡಿ ಕಟ್ಟಡದ ಬಗ್ಗೆ ಮಾತನಾಡುವಾಗ ಅಲ್ಲಿ ಪ್ರತಿ ಮಹಡಿಯು ಒಂದೇ ರೀತಿ ಕಾಣುತ್ತದೆ ನೀವು ಮಹಡಿಯನ್ನು ಪತ್ತೆಹಚ್ಚುವುದು ಕೂಡ ಒಂದು ಸವಾಲಿನ ಕೆಲಸವಾಗಿದೆ ನೀವು ಯಾವ ಮಹಡಿಯಲ್ಲಿ ಇದ್ದೀರಿ ನೀವು 5 ನೆಯ ಮಹಡಿಯಲ್ಲಿ ಇರುವಿರೇ ಅಥವಾ 6 ನೆಯ ಮಹಡಿಯಲ್ಲಿ ಇರುವಿರೇ ಎಂದು ನಿಮಗೆ ಹೇಗೆ ತಿಳಿಯುತ್ತದೆ ನಿರ್ದಿಷ್ಟವಾಗಿ ಒಂದು ವೇಳೆ ಅಲ್ಲಿ ಅಗ್ನಿಯಿದ್ದರೆ ನೀವು ಎಲ್ಲಿ ಇರುವಿರಿ ಎಂಬ ಜಾಡನ್ನು ನೀವು ಕಳೆದು ಕೊಳ್ಳುತ್ತೀರಿ ಆದರೂ ನಿಮ್ಮ ಆಪ್ ಅದ್ಯಾವುದನ್ನೂ ಮಾಡಲು ನೀವು ಬಯಸುವುದಿಲ್ಲ ಆದ್ದರಿಂದ ವ್ಯವಸ್ಥೆಯು ಮಹಡಿಯನ್ನು ಪತ್ತೆ ಹಚ್ಚಲು ಸಮರ್ಥವಿರಬೇಕು ಆದ್ದರಿಂದ ನೀವು ಮೆಟ್ಟಿಲುಗಳನ್ನು ಬಳಸಿ ಆ ಮಹಡಿಯನ್ನು ತಲುಪಿದ್ದೀರಿ ಅಕ್ಸೆಲೆರೋಮೀಟರ್ ನಿಮಗೆ ಉತ್ತಮವಾದ ಸಹಿಯನ್ನು ನೀಡುತ್ತದೆ ಅಥವಾ ನೀವು ಲಿಫ್ಟ್ಅನ್ನು ಬಳಸಿರಬಹುದು ಈ ಸಂದರ್ಭದಲ್ಲಿ ಬಹುಶಃ ಅಕ್ಸೆಲೆರೋಮೀಟರ್ನಿಂದ ನಿಮಗೆ ಕಷ್ಟವಾಗಬಹುದು ಆದರೆ ಬ್ಯಾರೋ ಮೀಟರ್ನಿಂದ ಹಿಡಿಯಲು ಸುಲಭವಾಗಬಹುದು ಆದ್ದರಿಂದ ಬ್ಯಾರೋ ಮೀಟರ್ನ ಬಳಕೆಯು ಇಲ್ಲಿ ಅಗತ್ಯವಿದೆ ಆದ್ದರಿಂದ ಬೇಕಾನ್ ಆಧಾರಿತ ವ್ಯವಸ್ಥೆಗೆ ಹೋಲಿಸಿದರೆ ಇವು ಯಾವುದೂ ಕೂಡ ನಿಮಗೆ ಉತ್ತಮವಾದ ನಿಖರತೆಯನ್ನು ಕೊಡುವುದಿಲ್ಲ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನೀವು ಬೇಕಾನ್ ಅನ್ನು ಕಾರಿಡಾರ್ನ ಸಮವಾದ ಅಂತರದಲ್ಲಿ ಸ್ಥಾಪನೆ ಮಾಡುವುದನ್ನು ಈ ಚಿತ್ರದಲ್ಲಿ ನೀವು ನೋಡಬಹುದು ಈಗ ನಾವು ನಿರ್ದಿಷ್ಟವಾಗಿ ಬಿಎಲ್ಈ ಬೇಕಾನ್ ತಂತ್ರಜ್ಞಾನದ ಬಗ್ಗೆ ವಿವರವಾಗಿ ಮಾತನಾಡೋಣ ನಾನು ತ್ವರಿತವಾಗಿ ಐ ಬೇಕಾನ್ ಮತ್ತು ಎಡ್ಡಿ ಸ್ಟೋನ್ ಗುಣಮಟ್ಟದ ಬಗ್ಗೆ ಹೇಳುತ್ತೇನೆ ಎಡ್ಡಿ ಸ್ಟೋನ್ ಬೇಕಾನ್ ಮತ್ತು ಪಾರ್ಟಿಕಲ್ ಫಿಲ್ಟರ್ ಮತ್ತು ಪೂರ್ಣ ವ್ಯಾಪ್ತಿಯ ಐಎಮ್ಯೂ ಸಂವೇದಕವನ್ನು ಬಳಸಿ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು ಈ ಎಲ್ಲಾ ಸವಾಲಿನೊಂದಿಗೆ ನೀವು ಸುಂದರವಾದ ಉತ್ತಮವಾಗಿ ಕೆಲಸ ಮಾಡುವ ಆಪ್ ಅನ್ನು ಸೃಷ್ಟಿಸಬಹುದು ಇದು ಮೂಲಭೂತವಾಗಿ ಕಟ್ಟಡದ ಒಳಗೆ ಅಗ್ನಿ ಅನಾಹುತ ಸಂಭವಿಸುವ ಸಂದರ್ಭದಲ್ಲಿ ಮನುಷ್ಯನ ಜೀವದ ರಕ್ಷಣೆಯನ್ನು ಮಾಡುತ್ತದೆ ಹಾಗಾಗಿ ನಾವು ಈ ಕೋರ್ಸ್ ಗೆ ತೆರೆಯನ್ನು ಎಳೆಯುವಾಗ ನಾವು ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದನ್ನು ನೀವು ನೆನಪು ಮಾಡಿಕೊಳ್ಳಬಹುದು ನಾವು ಆರ್ಕಿಟೆಕ್ಚರ್ಅನ್ನು ನೋಡಿದ್ದೇವೆ ನಾವು ಐಓಟಿಯ ವ್ಯಾಖ್ಯಾನವನ್ನು ಹೇಳಿದ್ದೇವೆ ನಾವು ಬ್ಯಾಟರೀರಹಿತ ಉಪಯೋಗಗಳಿಗೆ ಉತ್ತಮ ಸಂವೇದಕದ ಉದಾಹರಣೆಯನ್ನು ಪರಿಗಣಿಸಿದ್ದೇವೆ ಮತ್ತು ಕೈಗಾರಿಕಾ ಉಪಯೋಗಗಳಿಗೆ ಸ್ಥಿತಿಯ ನಿರ್ವಹಣೆಯನ್ನು ಮಾಡಲು ಇದು ಬಹಳ ಮುಖ್ಯವಾಗಿದೆ ನಂತರ ನಾವು ಬ್ಯಾಟರೀ ರಹಿತ ವ್ಯವಸ್ಥೆಯ ವಾಸ್ತವದ ಬಗ್ಗೆ ನಿಧಾನವಾಗಿ ನೋಡಿದೆವು ಈ ಕೋರ್ಸ್ ನಲ್ಲಿ ಶಕ್ತಿಯನ್ನು ಬಹಳ ಮುಖ್ಯವಾದ ಘಟಕವಾಗಿ ನಾವು ಪರಿಗಣಿಸಿದ್ದೇವೆ ನಾವು ಎನರ್ಜೀ ಹಾರ್ವೆಸ್ಟ್ ಮತ್ತು ಶಕ್ತಿಯ ಬಗ್ಗೆ ನೋಡಿದ್ದೇವೆ ನಂತರ ನಾವು ಸಾಧನಗಳನ್ನು ನೋಡಿದ್ದೇವೆ ಮತ್ತು ಮಾಹಿತಿಯ ದಾಖಲೆಗಳನ್ನು ನೋಡಿದ್ದೇವೆ ನಾವು ಸ್ವಿಚಿಂಗ್ ನಿಯಂತ್ರಕದೊಂದಿಗೆ ಎಲ್ಡಿಓಅನ್ನು ಹೋಲಿಕೆ ಮಾಡಿದ್ದೇವೆ ಮತ್ತು ಪ್ರತಿಯೊಂದರ ಪ್ರಯೋಜನವನ್ನು ತೋರಿಸಿದ್ದೇವೆ ನಂತರ ನಾವು ನಿಧಾನವಾಗಿ ಆರ್ಎಫ್ಐಡಿ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ದೇವೆ ಉದಾಹರಣೆಗೆ ನಾವು ನಿಷ್ಕ್ರಿಯ ಟ್ಯಾಗ್ ಮತ್ತು ಸ್ಥಳೀಕರಣಕ್ಕೆ ಸಕ್ರಿಯ ಟ್ಯಾಗ್ ಬಗ್ಗೆ ಮಾತನಾಡಿದ್ದೇವೆ ನಂತರ ನಾನು ಬ್ಯಾಟರೀ ರಹಿತ ವಿಚಾರದ ಬಗ್ಗೆ ಹೇಳಿದ್ದೇನೆ ನಾನು ನಿಮಗೆ ಎಲ್ಲವನ್ನೂ ಅನುಕ್ರಮದಲ್ಲಿ ಹೇಳುತ್ತಿಲ್ಲ ಬದಲಾಗಿ ನಾನು ವಿಸ್ತಾರವಾಗಿ ವಿವರಿಸಿದ ಎಲ್ಲಾ ವಿಷಯಗಳ ಬಗ್ಗೆ ಹೇಳುತ್ತಿದ್ದೇನೆ ನಂತರ ನಾವು ಎಮ್ಸಿಯೂನ ಆಯ್ಕೆಯ ಬಗ್ಗೆ ನೋಡಿದ್ದೇವೆ ನಾವು ಅಂತರ್ಜಾಲದ ವಿನ್ಯಾಸದ ಬಗ್ಗೆ ಹೇಳುವಾಗ ಅಲ್ಲಿ ಆಯ್ಕೆಯು ಬಹಳ ಮುಖ್ಯವಾಗುತ್ತದೆ ಎಮ್ಸಿಯೂನ ಆಯ್ಕೆಯಲ್ಲಿ ನೀವು ಆರ್ಐಎಸ್ಸಿ ಪ್ರೋಸೆಸರ್ ಅನ್ನು ಆಯ್ಕೆ ಮಾಡುತ್ತೀರಿಯೇ ಅಥವಾ ಎಸ್ಐಎಸ್ಸಿಯನ್ನು ಆಯ್ಕೆ ಮಾಡುತ್ತೀರಿಯೇ ಮತ್ತು ಎಂಬುದು ಬಹಳ ಮುಖ್ಯವಾಗುತ್ತದೆ ಹಾಗೂ ಮೆಮೊರಿಯು ಅಲ್ಲಿ ಬಹಳ ಮುಖ್ಯವಾದ ನಿಯತಾಂಕವಾಗುತ್ತದೆ ಅದನ್ನು ಹೇಗೆ ಲೆಕ್ಕಾಚಾರ ಮಾಡುತ್ತೀರಿ ಕಡಿಮೆ ಶಕ್ತಿಯ ಬಳಕೆಯನ್ನು ಆಧಾರಿಸಿ ಮೌಲ್ಯಮಾಪನ ಮಾಡುತ್ತೀರಿಯೇ ಎಂಬುವುದು ಸಹ ಪರಿಗಣನೆಗೆ ಬರುತ್ತದೆ ಆದ್ದರಿಂದ ಎಮ್ಸಿಯೂ ನ ಆಯ್ಕೆಯು ಬಹಳ ಮುಖ್ಯವಾಗುತ್ತದೆ ಎಮ್ಸಿಯೂನ ಆರ್ಕಿಟೆಕ್ಚರ್ನ ಮಾಹಿತಿಯನ್ನು ಪಡೆಯುವುದು ಸಹ ಮುಖ್ಯವಾಗುತ್ತದೆ ಉದಾಹರಣೆಗೆ ಸಿಂಗಲ್ ಇನ್ಸ್ಟ್ರಕ್ಶನ್ ಮಲ್ಟಿಪಲ್ ಡಾಟಾ ಕೂಡ ಮುಖ್ಯವಾಗುತ್ತದೆ ಮಲ್ಟಿಪ್ಲೈ ಮತ್ತು ಅಕ್ಯುಮಲೇಟ್ ಅಂದರೆ ಮ್ಯಾಕ್ ಆಧಾರಿತ ಕಾರ್ಯಾಚರಣೆಯಲ್ಲಿ ಎಮ್ಸಿಯೂ ಮೈಕ್ರೋಕಂಟ್ರೋಲ್ಲರ್ ಮತ್ತು ಡಿಎಸ್ಪಿ ಮಧ್ಯೆ ಆಯ್ಕೆಯು ಸಹ ಬಹಳ ನಿರ್ಣಾಯಕವಾಗುತ್ತದೆ ನಂತರ ನಾವು ಶಿಷ್ಟಾಚಾರದ ಆಯ್ಕೆಯ ಬಗ್ಗೆ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದೆವು ನಂತರ ನಾವು ಕೋರ್ ನಿರ್ಬಂಧಿತ ರೆಸ್ಟ್ ಆರ್ಕಿಟೆಕ್ಚರ್ ಆಧಾರಿತ ಸಿಓಏಪಿ ಮತ್ತು ಸಾರ್ವಜನಿಕ ಚಂದಾದಾರಿಕೆಯಾದ ಎನ್ಕ್ಯೂಟಿಟಿಯ ಬಗ್ಗೆ ನೋಡಿದ್ದೇವೆ ನಾವು ಶಿಷ್ಟಾಚಾರದ ಆಯ್ಕೆಯಲ್ಲಿ ಏಎಮ್ಕ್ಯೂಪಿಯನ್ನು ಸಹ ನೋಡಿದ್ದೇವೆ ನಂತರ ನಾವು ಸ್ಥಳೀಯ ಕಡಿಮೆ ಶಕ್ತಿಯ ಸಂವಹನದಲ್ಲಿ ಬಿಎಲ್ಈ ಜಿಗ್ಬೀ ಮತ್ತು ಎನ್ಎಫ್ಸಿ ಇವು 3ನ್ನು ನೋಡಿದ್ದೇವೆ ಮತ್ತು ನಾವು ಎಲ್ಪಿಡಬ್ಲ್ಯೂಏಎನ್ ಅಂದರೆ ಲೋ ಪವರ್ಡ್ ವೈಡ್ ಏರಿಯಾ ನೆಟ್ವರ್ಕ್ಅನ್ನು ನೋಡಿದ್ದೇವೆ ಮತ್ತು ನಾವು ಇನ್ನೊಂದು ಪರ್ಯಾಯವಾಗಿ ಲೋರ ಸಿಗ್ಫೋಕ್ಸ್ಅನ್ನು ನೋಡಿದ್ದೇವೆ ನಂತರ ನಾವು ಬಿಐಓಟಿ ಮತ್ತು ಕ್ಯಾಟ್ ಎಲ್ಟಿಈಎಮ್ ಮುಂತಾದ ಗುಣಮಟ್ಟವನ್ನು ನೋಡಿದ್ದೇವೆ ನಂತರ ನಾವು ವ್ಯವಸ್ಥೆಯು ಹೇಗೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಮತ್ತು ವೈಡ್ ಏರಿಯಾ ನೆಟ್ವರ್ಕ್ನಲ್ಲಿ ಸಂವಹನ ಮಾಡುತ್ತದೆ ಎಂದು ನೋಡಿದ್ದೇವೆ ಅಂತಿಮವಾಗಿ ನಾವು ಎಂಡ್ ನಿಂದ ಎಂಡ್ ವ್ಯವಸ್ಥೆಯ ಬಗ್ಗೆ ನೋಡಿದ್ದೇವೆ ನಾವು ಎನರ್ಜೀ ಮೀಟರ್ನ ಉದಾಹರಣೆಯನ್ನು ತೆಗೆದುಕೊಂಡು ಜೂಲ್ ಜೊಟರ್ ಬಗ್ಗೆ ನೋಡಿದ್ದೇವೆ ಮತ್ತು ಜೂಲ್ ಜೊಟರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ದೆಲ್ಫ್ಟ ಯೂನಿವರ್ಸಿಟೀ ಆಫ್ ಟೆಕ್ನಾಲಜಿ ಯ ಜಂಟಿ ಪ್ರಯತ್ನವಾಗಿದೆ ಆದ್ದರಿಂದ ಅದರ ಅನುದಾನದಿಂದ ನಾವು ಇದನ್ನು ಅಭಿವೃದ್ದಿಪಡಿಸಿದ್ದೇವೆ ಏಸಿಎಮ್ ಸಿಗ್ಕೋಮ್ ಅವರ ಅನುದಾನದಿಂದ ನಾವು ಈ ಎನರ್ಜೀ ಮೀಟರ್ಅನ್ನು ನಿರ್ಮಾಣ ಮಾಡಿದ್ದೇವೆ ನಂತರ ನಾನು ನಿಮಗೆ ಈಎಸ್ಪಿ ಮೊಡ್ಯುಲ್ ಅಂದರೆ ಬಹಳ ಜನಪ್ರಿಯ ಐಓಟಿ ವೈಫೈ ಮೊಡ್ಯುಲ್ನ ಸೋರ್ಸ್ ಕೋಡ್ ಅವಶ್ಯಕತೆಯನ್ನು ಒಳಗೊಂಡು ಜೂಲ್ ಜೊಟರ್ಅನ್ನು ಹೇಗೆ ನಿರ್ಮಾಣ ಮಾಡಬಹುದೆಂದು ಉದಾಹರಣೆಯನ್ನು ತೋರಿಸಿದ್ದೇನೆ ಮತ್ತು ನಾವು ಪಲ್ಸ್ ಉಪಯೋಗದ ಬಗ್ಗೆ ನೋಡಿದ್ದೇವೆ ಇದನ್ನು ನಾನು ನಿಮಗೆ ಹಿಂದಿನ ಪ್ರದರ್ಶನದಲ್ಲಿ ತೋರಿಸಿದ್ದೇನೆ ನಂತರ ನಾವು ಮಾಹಿತಿಯನ್ನು ಕ್ಲೌಡ್ಗೆ ಅಪ್ಲೋಡ್ ಮಾಡುವುದರ ಬಗ್ಗೆ ಮತ್ತು ಅದು ಹೇಗೆ ನಿಜವಾಗಿ ಕ್ಲೌಡ್ ನಲ್ಲಿ ಪ್ರತಿಫಲನವಾಗುತ್ತದೆ ಎಂದು ನೋಡಿದ್ದೇವೆ ನಂತರ ನಾವು ಮೊಬೈಲ್ ಫೋನ್ಅನ್ನು ಸಂವೇದಕದ ಗೇಟ್ ವೇ ಎಡ್ಜ್ ಸಾಧನವೆಂಬ ವೈಶಿಷ್ಟ್ಯದೊಂದಿಗೆ ಅಂತಿಮವಾಗಿ ಸಾರಾಂಶವನ್ನು ಹೇಳಿದ್ದೇವೆ ನಂತರ ನಾವು ನಿರ್ದಿಷ್ಟವಾಗಿ ಜಡತ್ವದ ಅಳತೆಯ ಘಟಕವಾಗಿ ಮೊಬೈಲ್ ಫೋನ್ನ ಸಂವೇದಕದ ಒಂದು ಸಂದರ್ಭವನ್ನು ತೆಗೆದುಕೊಂಡಿದ್ದೇವೆ ನಂತರ ನಾವು ಒಳಾಂಗಣ ಸ್ಥಳೀಕರಣದ ಸಮಸ್ಯೆಯನ್ನು ಸ್ವಲ್ಪ ವಿಸ್ತಾರವಾಗಿ ವಿವರಿಸಿದ್ದೇವೆ ಅದನ್ನು ನಾವು ಒಬ್ಬ ಬಳಕೆದಾರರು ಮೊಬೈಲ್ ಫೋನ್ಅನ್ನು ಹಿಡಿದುಕೊಂಡು ಸ್ಥಳೀಕರಣದೊಂದಿಗೆ ಹೇಗೆ ಪರಿಹರಿಸಬಹುದೆಂದು ವಿವರಿಸಿದ್ದೇನೆ ಅಲ್ಲಿ ಮನುಷ್ಯನನ್ನು ನಿಖರವಾಗಿ ಪತ್ತೆಹಚ್ಚುವಾಗ ಬರುವ ಹಲವು ಸವಾಲುಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಇದು ಈ ಸಂಪೂರ್ಣ ಕೋರ್ಸ್ನ ಸಾರಾಂಶವಾಗಿದೆ ನೀವು ಈ ಕೋರ್ಸ್ಅನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಕೋರ್ಸ್ಅನ್ನು ಮಾಡಲು ಹಲವು ಜನರು ಇದರ ಹಿಂದೆ ಕೆಲಸ ಮಾಡಿದ್ದಾರೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ ನನ್ನ ಸಹೋದ್ಯೋಗಿಯಾದ ನಾಗಕೃಷ್ಣ ನಮ್ಮೊಂದಿಗೆ ಇದ್ದರೂ ಮಾಧುರಿ ಮಾಧವ್ ಅಭಿರಾಮಿ ಇವರು ದೊಡ್ಡ ಸಹಕಾರವನ್ನು ನೀಡಿದ್ದಾರೆ ನಂತರ ಜುಹೈಬ್ ಅಹಮದ್ ಪ್ರವೀಣ್ ಅನುಜ ನಮ್ಮೊಂದಿಗೆ ಇದ್ದರು ಮತ್ತು ಎಲ್ಲಾ ರೆಕಾರ್ಡಿಂಗ್ ಕೆಲಸವನ್ನು ಮಾಡಿದ ತಂಡದ ಎಲ್ಲಾ ಸದಸ್ಯರು ನಮ್ಮೊಂದಿಗೆ ಇದ್ದರು ಮತ್ತು ಹಿರಿಯ ಪ್ರಾಜೆಕ್ಟ್ ಸಿಬ್ಬಂದಿ ಮಾಧುರಿ ಅಯ್ಯರ್ ಅವರು ನಮಗೆ ವ್ಯವಸ್ಥೆಯ ಸೆಟ್ ಅಪ್ ಅನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪ್ರದರ್ಶನವನ್ನು ತೋರಿಸಲು ಸಹಾಯ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಕೋರ್ಸ್ ಖುಷಿಯನ್ನು ನೀಡಿತು ಮತ್ತು ನೀವು ಇದನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು